ಈ ನಿರ್ದಿಷ್ಟ ಉಪನ್ಯಾಸವು ಆರ್ಎಫ್ಐಡಿ ಅಂದರೆ ರೇಡಿಯೊ ಆವರ್ತನ ಗುರುತಿಸುವಿಕೆಯ ಬಗ್ಗೆ ಇರುವುದು ಹಾಗಾಗಿ ನಾವು ಆರ್ಎಫ್ಐಡಿಯ ಮೂಲಕ್ಕೆ ಹೋಗೋಣ ಅದರ ಕೆಲವು ಉಪಯೋಗಗಳನ್ನು ಒಳಗೊಂಡು ಕೆಲವು ಮೂಲಗಳ ಬಗ್ಗೆ ನೋಡೋಣ ಮೊದಲು ಆರ್ಎಫ್ಐಡಿಯ ಕೆಲವು ಉಪಯೋಗ ನೋಡಿ ನಂತರ ಅದರ ಮೂಲ ಶಿಷ್ಟಾಚಾರ ಕಾರ್ಯದ ಶಿಷ್ಟಾಚಾರ ಮತ್ತು ಅದರ ಕಾರ್ಯದ ಒಳ ನೋಟವನ್ನು ನೋಡೋಣ ಹಾಗಾಗಿ ಅದರ ಕಠಿಣ ಸಮಸ್ಯೆಗಳೇನು ಉದಾಹರಣೆಗೆ ಆರ್ಎಫ್ಐಡಿಯಲ್ಲಿ ಕುತೂಹಲಕಾರಿಯಾದ ಹಾಗೂ ಕಠಿಣವಾದ ಸಮಸ್ಯೆಗಳು ಯಾವುದು ಇಲ್ಲಿ ಬಹಳ ಪ್ರಾಯೋಗಿಕ ಉಪಯೋಗಗಳಿರುವ ಸ್ಥಳೀಕರಣವು ಸಂಶೋಧಕರ ಸಂಖ್ಯೆಯನ್ನು ಮತ್ತು ಆಸಕ್ತ ಜನರ ಸಂಖ್ಯೆಯನ್ನು ಹೆಚ್ಚಿಸುತ್ತಿದೆ ಇಲ್ಲಿ ಸ್ಥಳೀಕರಣಕ್ಕೆ ಅನುಗುಣವಾದ ಸಮಸ್ಯೆಯು ಬಹಳ ಕುತೂಹಲಕಾರಿಯಾದ ಸಮಸ್ಯೆಯಾಗಿದೆ ಸ್ಥಳೀಕರಣಕ್ಕೆ ನಮಗೆ ಹೆಚ್ಚಿನ ಸಮಯಾವಕಾಶವಿಲ್ಲ ಆದರೆ ಆರ್ಎಫ್ಐಡಿಗೆ ಅನುಗುಣವಾಗಿ ಸ್ಥಳೀಕರಣದ ಪಕ್ಷಿನೋಟದಿಂದ ನಾವೇನು ಅರ್ಥಮಾಡಿಕೊಳ್ಳಬಹುದೆಂದು ನೋಡೋಣ ನಂತರ ನಾವು ಕೆಲವು ಡೆಮೋಗಳನ್ನು ಮಾಡೋಣ ಯಾಕೆಂದರೆ ಅಂತಿಮವಾಗಿ ನೀವು ಆರ್ಎಫ್ಐಡಿ ಟ್ಯಾಗ್ ನೊಂದಿಗೆ ನಿಮ್ಮ ಐಓಟಿ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಬೇಕು ಹಾಗೆಯೇ ನಿಮ್ಮ ಉಪಯೋಗಕ್ಕೆ ಬೇಕಾದ ಆರ್ಎಫ್ಐಡಿ ಪರಿಹಾರ ಕೂಡ ನಂತರ ನೀವು ಅನೇಕ ವಿವಿಧ ವಿನ್ಯಾಸಗಳ ಆಯ್ಕೆಗೆ ಹೋಗಬೇಕು ಅದರಲ್ಲಿ ನೀವು ಯಾವ ಪ್ರಕಾರದ ಟ್ಯಾಗ್ ಅನ್ನು ಬಳಸುವುದು ಯಾವ ಪ್ರಕಾರದ ಓದುವ ಮಾಪನವನ್ನು ಬಳಸುವುದು ಓದುವ ಮಾಪನದ ಧ್ರುವೀಕರಣ ಹೇಗಿರಬೇಕು ಟ್ಯಾಗ್ ಸೂಕ್ಷ್ಮತೆ ಎಷ್ಟಿರಬೇಕು ಅದರ ವಿಕಿರಣತೆಯ ಮಾದರಿಯೇನು ಎಂಬುದರ ಬಗ್ಗೆ ನೋಡಬೇಕು ಹಾಗಾಗಿ ನಿಮ್ಮ ಐಓಟಿ ಉಪಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಿದರೆ ವಸ್ತುಗಳು ಬಹಳ ಉತ್ತಮವಾಗಿ ಕಾರ್ಯಮಾಡುವಂತೆ ಮಾಡಬಹುದು ಹಾಗಾಗಿ ನೀವು ಮತ್ತೆ ಅದೇ ಪ್ರಶ್ನೆಗೆ ಹಿಂತಿರುಗಿದಿರಿ ಹೇಗೆ ಟ್ಯಾಗ್ ಏ ಮತ್ತು ಟ್ಯಾಗ್ ಬಿ ಅನ್ನು ಆಯ್ಕೆ ಮಾಡುತ್ತೀರಿ ವಿವಿಧ ರೀತಿಯ ಆಯ್ಕೆಗಳು ಯಾವುವು ವಿವಿಧ ರೀತಿಯ ಓದುವ ಮಾಪನಗಳು ಯಾವುವು ಯಾವುದೆಲ್ಲ ಲಭ್ಯವಿದೆ ಯಾವ ರೀತಿಯ ಕೈಗಳು ಲಭ್ಯವಿದೆ ಇವೆಲ್ಲ ಓದುವ ಮಾಪನದಲ್ಲಿ ಯಾವೆಲ್ಲ ವಿಧಾನದಲ್ಲಿ ನೀವು ನಿಮ್ಮ ಉಪಯೋಗಕ್ಕೆ ಬಳಸಬಹುದು ಹಾಗಾಗಿ ಇವನ್ನು ನೋಡಲು ಅರ್ಥ ಮಾಡಿಕೊಳ್ಳಲು ಹಾಗೂ ಪೂರ್ತಿ ಸಮಸ್ಯೆಯ ಅನುಭವ ಪಡೆಯಲು ನೀವು ಪ್ರದರ್ಶನಕ್ಕೆ ಹೋಗಬೇಕು ಹಾಗಾಗಿ ಇವು ನಾಲ್ಕರಲ್ಲಿ ನಾವು ಪ್ರಯತ್ನಿಸೋಣ ಹಾಗೂ ಅದನ್ನು ಇಲ್ಲಿಗೆ ಕೊನೆಗೊಳಿಸೋಣ ಹಾಗೂ ಮೂಲಭೂತವಾಗಿ ನಾವು ಆರ್ಎಫ್ಐಡಿ ವ್ಯವಸ್ಥೆಯ ಸಂರಚನೆ ಮತ್ತು ಹೇಗೆ ನಮ್ಮ ಐಓಟಿ ಉಪಯೋಗದ ವಿನ್ಯಾಸದಲ್ಲಿ ಸಂಯೋಜನೆ ಮಾಡಬಹುದು ಎನ್ನುವುದನ್ನು ನೋಡಬೇಕು ಮೂಲಭೂತವಾಗಿ ಆರ್ಎಫ್ಐಡಿಯ ಬಗ್ಗೆ ಮಾತನಾಡುವುದಾದರೆ ಅದು ಹೊಸ ತಂತ್ರಜ್ಞಾನವಲ್ಲ ಈ ತಂತ್ರಜ್ಞಾನ ಕಡಿಮೆ ಆವರ್ತನವಾಗಿ ಅಸ್ತಿತ್ವದಲ್ಲಿತ್ತು ನೀವು ಆರ್ಎಫ್ ಆವರ್ತನ ಎಂದು ಹೇಳುವಾಗ ನೀವು ಕಡಿಮೆ ಆವರ್ತನ ಹೆಚ್ಚಿನ ಆವರ್ತನ ಮತ್ತು ಅತಿ ಹೆಚ್ಚಿನ ಆವರ್ತನದ ಬಗ್ಗೆ ಮಾತನಾಡಬಹುದು ಕಡಿಮೆ ಆವರ್ತನದ ಆರ್ಎಫ್ಐಡಿಯು 125 ರಿಂದ 134ಕಿಲೋ ಹರ್ಟ್ಸ್ತನಕ ಕಾರ್ಯ ನಿರ್ವಹಿಸುತ್ತಿತ್ತು ಹಾಗಾಗಿ ಈ ಟ್ಯಾಗ್ಗಳು ಲಭ್ಯವಿದ್ದವು ಮತ್ತು ನಾವು ಅವನ್ನು ನಮ್ಮ ಹಿಂದಿನ ಕೆಲವು ಉಪಯೋಗಗಳಲ್ಲಿ ವ್ಯಾಪಕವಾಗಿ ಬಳಸಿದ್ದೇವೆ ಮುಖ್ಯವಾಗಿ ಅವನ್ನು ಪ್ರಾಣಿಗಳನ್ನು ಜಾಡುಹಿಡಿಯುವ ಅಳವಡಿಕೆಯಲ್ಲಿ ಬಳಸಲಾಗುತ್ತದೆ ಸಾಮಾನ್ಯವಾಗಿ ನಿಮಗೆ 10 ಸೆಂಟಿಮೀಟರ್ ನಷ್ಟು ಸಾಮೀಪ್ಯ ಸಿಗುತ್ತದೆ ಮತ್ತೆ ನಿಮಗೆ ಹೆಚ್ಚಿನ ಆವರ್ತನ ಮಾದರಿಯ ಆರ್ಎಫ್ಐಡಿ ವ್ಯವಸ್ಥೆಯಿರುತ್ತದೆ ನೋಡಿ ನಾನು ಆರ್ಎಫ್ಐಡಿ ವ್ಯವಸ್ಥೆ ಎಂದು ಹೇಳುವಾಗ ಅದು ಓದುವ ಮಾಪನ ಮತ್ತು ಟ್ಯಾಗ್ ಅನ್ನು ಒಳಗೊಂಡಿರುತ್ತದೆ ಎನ್ನುವುದನ್ನು ನೀವು ಗಮನಿಸಬೇಕು ಕೇವಲ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಅದರ ವಿವರಣೆಗೆ ಬರುತ್ತೇವೆ ಸಾಮಾನ್ಯವಾಗಿ ಓದುವ ಮಾಪನ ಮತ್ತು ಟ್ಯಾಗ್ ಅನ್ನು ಹೊಂದಿರುತ್ತದೆ ನಿಜವಾಗಿ ಯಾಕೆ ಕೇವಲ ಒಂದು ಓದುವ ಮಾಪನ ಅಲ್ಲಿ ಬಹು ಅಂದರೆ 1 2 3 ಇಲ್ಲವೇ 4 ಓದುವ ಮಾಪನ ಕೂಡ ಮತ್ತು 100 ಇಲ್ಲವೇ 1000 ದಷ್ಟು ಟ್ಯಾಗ್ಗಳನ್ನು ಒಟ್ಟಿಗೆ ಆರ್ಎಫ್ಐಡಿ ವ್ಯವಸ್ಥೆಯೆಂದು ಕರೆಯುತ್ತೇವೆ ಹಾಗಾಗಿ ನಾನು ಕಡಿಮೆ ಆವರ್ತನ ಎಂದು ಹೇಳುವಾಗ ನಾನು ಕೇವಲ ಓದುವ ಮಾಪನದ ಆವರ್ತನದ ಬಗ್ಗೆ ಹೇಳುತ್ತಿರುವುದಿಲ್ಲ ಆದರೆ ಅದು ನಿಜವಾಗಿ ವ್ಯವಸ್ಥೆಯ ಆವರ್ತನವಾಗಿದೆ ಹಾಗಾಗಿ ಹೆಚ್ಚಿನ ಆವರ್ತನ ಎಂದು ಹೇಳುವಾಗ ಅಲ್ಲಿ ಹೆಚ್ಚಿನ ಆವರ್ತನದ ವ್ಯವಸ್ಥೆಯಿರುತ್ತದೆ ಅದು ನಿಜವಾಗಿ ಪ್ರಸ್ತುತವಾಗಿ ಹೆಚ್ಚಿನ ಮೊಬೈಲ್ಗಳಲ್ಲಿ ಬಳಕೆಯಾಗುತ್ತಿದೆ ಮತ್ತು ಅದನ್ನು ಸ್ವತಃ ಹತ್ತಿರ ಕ್ಷೇತ್ರದ ಸಂಪರ್ಕ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಹಾಗೂ ಅದು ಮೂಲಭೂತವಾಗಿ 13 56 ಮೆಗಾ ವ್ಯಾಟ್ ಇರುತ್ತದೆ ಮತ್ತು ಇದು ನಿಮಗೆ ಹೆಚ್ಚಿನ ವ್ಯಾಪ್ತಿಯನ್ನು ನೀಡುವುದಿಲ್ಲ ಮತ್ತು ಕಿಓಸ್ಕ್ನ ನೀವು ತೆರಳಬೇಕಾದ ಯಾವುದೇ ಸ್ಥಳವು ಹೆಚ್ಚಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯು ಇತ್ತೀಚೆಗೆ ಸಮಾಚಾರ ಪತ್ರಿಕೆಯಲ್ಲಿ ನಾನು ನೋಡಿದ್ದೆನು ಅದನ್ನು ನೀವು ನೋಡಿರುವಿರಿ ಮತ್ತು ಸಾಮಾನ್ಯವಾಗಿ ಮೂಲಭೂತವಾದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಸ್ಮಾರ್ಟ್ ಕಾರ್ಡ್ ಅನ್ನು ನೋಡಿದರೆ ಅಲ್ಲಿ ಕಿಓಸ್ಕ್ ನ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸಲಾಗುತ್ತದೆ ಹಾಗೂ ಮೂಲಭೂತವಾಗಿ ಈ ಎನ್ಎಫ್ಸಿ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಇದು ನಿಜವಾಗಿ ಆರ್ಎಫ್ಐಡಿ ಯ ವಿಸ್ತರಣೆಯಾಗಿದೆ ಅಲ್ಲಿ ಕಾರ್ಯವಿಧಾನವು ಇನ್ನೂ ಸ್ವಲ್ಪ ವರ್ಧನೆಗೊಂಡು ಟ್ಯಾಗ್ ರಾಶಿಹೊಂದುತ್ತದೆ ಹಾಗಾಗಿ ಇಲ್ಲಿ ಅದು ಪ್ರಮುಖ ವಸ್ತುವಾಗಿದೆ ಇನ್ನು ಮುಂದೆ ಟ್ಯಾಗ್ ಅನ್ನು ರಾಶಿ ಹಾಕಿದೆ ಎಂದು ಹೇಳುವುದು ಕಷ್ಟ ಯಾಕೆಂದರೆ ರಾಶಿ ಹಾಕಿದ ಟ್ಯಾಗ್ ನಲ್ಲಿ ಬ್ಯಾಟರೀ ಇಲ್ಲದಿದ್ದರೂ ಅವು ಐಡಿ ಯ ಕುರಿತು ಮಾಹಿತಿ ನೀಡುತ್ತವೆ ಈ ಮಾಹಿತಿಯನ್ನು ತುಂಬಾ ಬುದ್ಧಿಶಕ್ತಿಯುತವಾಗಿ ಮಾಡಬಹುದು ಹಾಗೂ ಮುಂದೆ ಸಮಯ ಸಿಕ್ಕಿದರೆ ಅದನ್ನು ಹೇಗೆ ಮಾಡುವುದು ಎಂದು ನೋಡೋಣ ಎನ್ಎಫ್ಸಿ ವಾಸ್ತವವಾಗಿ ನಮ್ಮ ವ್ಯವಸ್ಥೆಯ ದೊಡ್ಡ ತಿಳುವಳಿಕೆಯ ಆರ್ಎಫ್ಐಡಿಯ ಉಪವಿಭಾಗವಾಗಿದೆ ಹಾಗಾಗಿ ನೀವು ಅದನ್ನು ಸ್ಮಾರ್ಟ್ ಕಾರ್ಡ್ಸ್ನಲ್ಲಿ ಬಳಸಬಹುದು ನೀವು ಅದನ್ನು ವಿವಿಧ ಕಿಓಸ್ಕ್ ನಲ್ಲಿ ಬಳಸಬಹುದು ಟಿಕೆಟ್ ಉಪಯೋಗದಲ್ಲೂ ಬಳಸಬಹುದು ಮತ್ತು ಇನ್ನೂ ಮುಂತಾದ ಉಪಯೋಗದಲ್ಲಿ ಬಳಸಬಹುದು ನಂತರ ನಿಮ್ಮಲ್ಲಿ ಯೂಎಚ್ಎಫ್ ಇದೆ ಯೂಎಚ್ಎಫ್ ಎಂದರೆ ನೀವು 433 ಮೆಗಾ ಹರ್ಟ್ಸ್ ಟ್ಯಾಗ್ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ಅರ್ಥವಾಗಿದೆ ಮತ್ತು ನೀವು 960 ಮೆಗಾ ಹರ್ಟ್ಸ್ ತನಕ ಚಲಿಸುವ 856 ಮೆಗಾ ಹರ್ಟ್ಸ್ಬಗ್ಗೆ ಮಾತನಾಡಬಹುದು ನೋಡಿ ನಾವು ಈ ಯೂಎಚ್ಎಫ್ ವ್ಯಾಪ್ತಿಯ ಆವರ್ತನದ ಬಗ್ಗೆ ಮಾತನಾಡುವಾಗ ನೀವು ಜಾಗೃತರಾಗಿರಬೇಕು ಯಾಕೆಂದರೆ ಪ್ರತಿಯೊಂದು ಸ್ವತಂತ್ರ ರಾಷ್ಟ್ರ ಅದರದೇ ಆದ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಮತ್ತು ಇದು ಮೂಲತಃ ಯೂಎಚ್ಎಫ್ ಉಪಯೋಗದ ಸಂಪೂರ್ಣ ವ್ಯಾಪ್ತಿಯಾಗಿದೆ ಮತ್ತು ಇಲ್ಲಿ ನೀವು ದೊಡ್ಡ ವ್ಯಾಪ್ತಿಯ ಬಗ್ಗೆ ಮಾತನಾಡುತ್ತಿರುವಿರಿ ನೀವು ಅನೇಕ ಮೀಟರ್ ಬಗ್ಗೆ ಕೂಡ ಮಾತನಾಡುತ್ತಿರಬಹುದು ಬಹಳ ಜನರು 100 ಮೀಟರ್ ಬಗ್ಗೆ ಕೂಡ ಮಾತನಾಡುತ್ತಾರೆ ಆದರೆ ನಾವು ಈ ರೀತಿಯ ಉಪಯೋಗವನ್ನು ನೋಡಿಲ್ಲ ಎಂದು ನನಗೆ ಅನಿಸುವುದಿಲ್ಲ ಈ ರೀತಿಯ 850 ರಿಂದ 856 ರಿಂದ 960 ಮೆಗಾ ಹರ್ಟ್ಸ್ನಿಂದಾಗಿ 12 ರಿಂದ 15 ಮೀಟರ್ ಸುಲಭವಾಗಿ ದ್ವಿಗುಣಗೊಳ್ಳುತ್ತದೆ ನಾನು ತುಂಬಾ ಇಲ್ಲವೇ ಮೆಗಾ ಹರ್ಟ್ಸ್ನ ಯೂಎಚ್ಎಫ್ ಟ್ಯಾಗ್ ನೋಡಿಲ್ಲ ಆದರೆ ನಾನು ಹೆಚ್ಚಿನ ಆವರ್ತನದ ಟ್ಯಾಗ್ ಬಗ್ಗೆ ಉಲ್ಲೇಖಿಸಿಲ್ಲ ಎನ್ನುವ ಸಾಧ್ಯತೆಯೂ ಇದೆ ಸಾಮಾನ್ಯವಾಗಿ ಎನ್ಎಫ್ಸಿ ಗೆ ಪ್ರಮಾಣವಿದೆ ಅದು 30 ಸೆಂಟಿ ಮೀಟರ್ ಅನ್ನು ವ್ಯಾಖ್ಯಾನಿಸುತ್ತದೆ ಆದರೆ ನಾವು ಬಹಳಷ್ಟು ಸಂಪರ್ಕ ಆಧಾರಿತ ವ್ಯವಸ್ಥೆಯ ಉಪಯೋಗಗಳಲ್ಲಿ 1 ಸೆಂಟಿ ಮೀಟರ್ ನಷ್ಟು ಹೆಚ್ಚು ಹೋಗುವುದನ್ನು ನೋಡಿಲ್ಲ ಹಾಗಾಗಿ ಅದು ನಿಜವಾಗಿ ಭದ್ರತೆಯನ್ನು ತರುತ್ತದೆ ಯಾಕೆಂದರೆ ಅದರ ತಂತಿರಹಿತವು ಜೋಡನೆಯಾಗಿಲ್ಲ ಮತ್ತು ನಿಮಗೆ ಸಿಗುವ 1 ಸೆಂಟಿ ಮೀಟರ್ ಬಹಳ ಭದ್ರತೆಯನ್ನು ನೀಡುತ್ತದೆ ಹಾಗಾಗಿ ಎನ್ಎಫ್ಸಿ ಯು ಪ್ರಮಾಣಿತ 30 ಸೆಂಟಿ ಮೀಟರ್ ಗಾತ್ರಕ್ಕೆ ಬಹಳ ಜನಪ್ರಿಯತೆಯನ್ನು ಹೊಂದಿದೆ ಆದರೆ ನಾವು ಆ ರೀತಿಯ ವ್ಯಾಪ್ತಿಯನ್ನು ನೋಡಿಲ್ಲ ಆರ್ಎಫ್ಐಡಿ ವ್ಯವಸ್ಥೆಯಲ್ಲಿ 1 ಸೆಂಟಿ ಮೀಟರ್ ಆವರ್ತನ ಲಭ್ಯವಿದೆ ಹಾಗಾಗಿ ನಾನು ಮುಂದಿನ ಪುಟಕ್ಕೆ ಹೋಗುತ್ತೇನೆ ಹಾಗಾಗಿ ಮೂಲಭೂತವಾಗಿ ನೀವು ಆರ್ಎಫ್ಐಡಿ ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ನೀವು ಓದುವ ಮಾಪನ ಮತ್ತು ಟ್ಯಾಗ್ ಬಗ್ಗೆ ಮಾತನಾಡುತ್ತೀರಿ ಟ್ಯಾಗ್ಗಳು ಬ್ಯಾಟರೀ ರಹಿತವಾಗಿರುತ್ತವೆ ಅವು ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ಮತ್ತು ಬ್ಯಾಟರೀ ರಹಿತ ಟ್ಯಾಗ್ ಕೂಡ ಆಗಿರಬಹುದು ಅದರ ಕೆಲವು ಚಿತ್ರಗಳನ್ನು ನಾವು ತೋರಿಸುತ್ತೇವೆ ಮತ್ತು ಅದರ ನಂತರ ನಿಮಗೆ ಉತ್ತಮವಾಗಿ ತಿಳಿಯುತ್ತದೆ ಯಾಕೆಂದರೆ ಜ್ಹುಹೈ ನಾನು ಮಾಡಿದ್ದೇನೆ ಮತ್ತು ನನ್ನ ಲ್ಯಾಪ್ಟಾಪ್ ನಲ್ಲಿ ಆರ್ಎಫ್ಐಡಿ ಕೆಲಸ ಮಾಡುವ ತೇಜಸ್ವಿನಿ ಇಲ್ಲಿ ಇದ್ದಾರೆ ಮತ್ತು ಅವರು ನಿಮಗೆ ಕೆಲವು ವಸ್ತುಗಳನ್ನು ತೋರಿಸುತ್ತಾರೆ ಮತ್ತು ಅದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಅದು ಬ್ಯಾಟರೀ ನೆರವಿನದಾಗಿದ್ದರೂ ನಿಮಗೆ ಯಾಕೆ ಬೇಕು ಯಾಕೆ ನಾವು ನಿಷ್ಕ್ರಿಯ ಎಂದು ಕರೆಯಬೇಕು ಅವನ್ನು ನಿಷ್ಕ್ರಿಯ ಎಂದೇ ಕರೆಯುತ್ತೇವೆ ಯಾಕೆಂದರೆ ಓದುವ ಮಾಪನ ಇಲ್ಲದೆ ಅದು ಮಾಹಿತಿಯನ್ನು ಮರಳಿ ಕೊಡುವುದಿಲ್ಲ ಹಾಗಾಗಿ ಓದುವ ಮಾಪನವೇ ನಿಪುಣನಾಗಿ ಮುಂದುವರಿಯುತ್ತದೆ ಮತ್ತು ಅವು ಕೇವಲ ಮಾಹಿತಿಯನ್ನು ಓದುವ ಮಾಪನಕ್ಕೆ ಮರಳಿ ಕೊಡಬಹುದು ಎನ್ನುವುದು ಮುಖ್ಯ ಒಂದು ವೇಳೆ ನಿಮ್ಮಲ್ಲಿ ಬ್ಯಾಟರೀ ನೆರವಿನ ಟ್ಯಾಗ್ ಇರುತ್ತಿದ್ದರೆ ಸಹಜವಾಗಿ ವ್ಯಾಪ್ತಿ ಇನ್ನೂ ಸುಧಾರಿಸುತ್ತಿತ್ತು ಮತ್ತು ನೀವು ಈ ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ಅನ್ನು ಬಳಸಿದರೆ ಯೂಎಚ್ಎಫ್ ಭರವಸೆಯ ಈ 100 ಕ್ಕೂ ಹೆಚ್ಚಿನ ಮೀಟರ್ನ ಸಾಧ್ಯತೆಯಿದೆ ಹಾಗಾಗಿ ಇದನ್ನು ನೀವು ಗಮನದಲ್ಲಿಡಬೇಕು ಈಗ ನೀವು ನಿಜವಾಗಿ ಮುಂದೆ ಸಾಗಿ ಆರ್ಎಫ್ಐಡಿ ತಂತ್ರಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ಬಹಳ ಬಹಳ ವಿಚಾರಗಳು ನಿಮಗೆ ಗೊತ್ತಿರಬೇಕು ಮೊದಲಿಗೆ ಅವನ್ನು ಟ್ಯಾಗ್ ಎಂದು ಕರೆಯಬೇಡಿ ಟ್ಯಾಗ್ ಗೆ ತಾಂತ್ರಿಕ ಹೆಸರಿದೆ ಮತ್ತು ನಿಜವಾಗಿ ಅದನ್ನು ಟ್ರಾನ್ಸ್ ಪಾಂಡರ್ ಎಂದು ಕರೆಯುತ್ತಾರೆ ಮತ್ತು ಓದುವ ಮಾಪನವನ್ನು ಇಂಟೆರೋಗೇಟರ್ ಎಂದು ಕರೆಯುತ್ತಾರೆ ಇವೆರಡು ಹೆಸರುಗಳು ಮುಂದೆ ಬರಲಿವೆ ಟ್ಯಾಗ್ ಇಲ್ಲಿ ಟಿ ಇದು ಟ್ರಾನ್ಸ್ ಪಾಂಡರ್ ಆಗಿದೆ ಕೇವಲ ಟ್ಯಾಗ್ ಅನ್ನು ಟ್ರಾನ್ಸ್ ಪಾಂಡರ್ನಿಂದ ಬದಲಿಸಿದರಾಯಿತು ಹಾಗೂ ಓದುವ ಮಾಪನವನ್ನು ಇಂಟೆರೋಗೇಟರ್ನಿಂದ ಬದಲಿಸಿದರಾಯಿತು ಹಾಗಾಗಿ ಹೆಸರು ಬಹಳ ಅಂದವಾಗಿದೆ ಮತ್ತು ಅರ್ಥಗರ್ಭಿತವಾಗಿದೆ ಇಂಟೆರೋಗೇಶನ್ ಅಂದರೆ ಏನು ಅರ್ಥ ಯಾವಾಗ ನೀವು ಬೇರೆಯವರಿಂದ ಇಂಟೆರೋಗೇಟೆಡ್ ಎಂದು ಹೇಳುತ್ತೀರಿ ಯಾರಾದರೂ ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಮತ್ತು ನೀವು ಆ ಪ್ರಶ್ನೆಗೆ ಪ್ರತ್ಯುತ್ತರ ನೀಡುತ್ತೀರಿ ಇದು ಆರ್ಎಫ್ಐಡಿ ಯ ಸಾರಾಂಶವಾಗಿದೆ ಇದನ್ನು ನೀವು ಗಮನಿಸಬೇಕು ಇದು ಆರ್ಎಫ್ಐಡಿ ಯ ಸಾರವಾಗಿದೆ ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳದೆ ನೀವು ಸುಮ್ಮನೆ ಹರಟೆ ಹೊಡೆಯುತ್ತಾ ಇರಲಾಗುವುದಿಲ್ಲ ಮತ್ತು ಮಾಹಿತಿಯನ್ನು ಪ್ರಸಾರ ಮಾಡುತ್ತಾ ಇರಲಾಗುವುದಿಲ್ಲ ಅದಕ್ಕೆ ನೀವು ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಯಾರು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಇಂಟೆರೋಗೇಟರ್ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು ಮತ್ತು ಯಾರು ಆ ಇಂಟೆರೋಗೇಟರ್ ಆಗಿರುತ್ತಾರೆ ಓದುವ ಮಾಪನ ಆ ಇಂಟೆರೋಗೇಟರ್ ಆಗಿರುತ್ತದೆ ಮತ್ತೊಂದು ವಿಷಯವೆಂದರೆ ಇಂಟೆರೋಗೇಟರ್ ನಿಮಗೆ ಕೆಲವು ನಿಯಮಗಳನ್ನು ಹೇಳುತ್ತಾರೆ ಮತ್ತು ಅದರ ಅಡಿಯಲ್ಲಿ ನೀವು ಪ್ರತಿಕ್ರಿಯೆಯನ್ನು ನೀಡಬಹುದು ನಾನು ಕೇಳಿದಾಗ ಮಾತ್ರ ನೀನು ನನ್ನನ್ನು ಭೇಟಿಯಾಗಿ ಮಾತನಾಡು ಎಂದು ಅದು ಹೇಳಬಹುದು ಬೇರೆ ಪದಗಳಲ್ಲಿ ಹೇಳುವುದಾದರೆ ಅಲ್ಲಿ ಸುತ್ತಲೂ ಬಹಳ ಟ್ಯಾಗ್ಗಳು ಇರುತ್ತವೆ ಮತ್ತು ಇಂಟೆರೋಗೇಟರ್ ನಾನು ನಿನ್ನನ್ನು ಮಾತನಾಡಿಸಲು ವ್ಯಕ್ತಿಯೆಂದು ಗುರುತಿಸಿದ್ದೇನೆ ಮತ್ತು ನೀನು ನನಗೆ ಪ್ರತಿಕ್ರಿಯೆ ನೀಡುವೆ ಎಂದು ಹೇಳಬಹುದು ಅದರ ಅರ್ಥ ನೀವು ಏಕವಚನವಾಗಬಹುದು ಟ್ಯಾಗ್ ಕೂಡ ಏಕವಚನವಾಗಬಹುದು ಮತ್ತು ವಿಚಾರಣೆಗೊಳಗಾದ ಕೊಟ್ಟಿರುವ ಟ್ಯಾಗ್ನಿಂದ ಪ್ರತ್ಯುತ್ತರವು ಬರಬಹುದು ವಾಸ್ತವವಾಗಿ ಈ ಮೂಲ ನಿಯಮ ನಿಮಗೆ ಅರ್ಥವಾದರೆ ಆರ್ಎಫ್ಐಡಿ ಶಿಷ್ಟಾಚಾರ ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಬಹಳ ವಿಚಾರಗಳು ಅರ್ಥವಾಗುತ್ತದೆ ಎಂದು ನಿಮ್ಮ ಮನಸ್ಸಿನಲ್ಲಿರಬೇಕು ಹಾಗಾಗಿ ಅದನ್ನು ಮನಸ್ಸಿನಲ್ಲಿಡಿ ನಾನು ಈಗಾಗಲೇ ಉಲ್ಲೇಖಿಸಿದ ವ್ಯಾಪ್ತಿಯ ವಿಚಾರವು ಚರ್ಚಾತ್ಮಕ ಹಾಗೂ ಬಿಸಿಯಾದ ವಿಷಯವಾಗಿರುತ್ತದೆ ಆದರೆ ಒಂದು ವೇಳೆ ನಿಮ್ಮಲ್ಲಿ ಬ್ಯಾಟರೀ ನೆರವಿನ ಟ್ಯಾಗ್ ಇದ್ದರೆ ನೀವು ಇದನ್ನು ತಲುಪಬಹುದು ಜನರು ಪ್ರಮಾಣಿತ ಎಂದು ಕರೆಯುವ 100ರಷ್ಟು ಮೀಟರ್ ನ ಟ್ಯಾಗ್ ಬಗ್ಗೆ ಮಾತನಾಡುತ್ತಾರೆ ಈಗ ಟ್ಯಾಗ್ನ ವೆಚ್ಚ ಭಾರತದ ರೂಪಾಯಿಯಲ್ಲಿ ಮಾತನಾಡಿದರೆ 5 ರೂಪಾಯಿಯಿಂದ ಸುಮಾರು 20 ರೂಪಾಯಿ ತನಕ ಇರಬಹುದು ಮತ್ತು ನಿಮ್ಮಲ್ಲಿ ಕೈಗಾರಿಕೆಯ ಉಪಯೋಗಕ್ಕೆ ಕೈಗಾರಿಕೆಯ ಟ್ಯಾಗ್ ಇರಬಹುದು ನಿಮ್ಮಲ್ಲಿ ಆಟೋ ಮೋಟಿವ್ ಉಪಯೋಗಕ್ಕೆ ಟ್ಯಾಗ್ ಇರಬಹುದು ನಿಮ್ಮಲ್ಲಿ ವಾಯುಮಾನ ಉಪಯೋಗಕ್ಕೆ ಟ್ಯಾಗ್ ಇರಬಹುದು ನಿಜವಾಗಿ ನೀವು ವಾಯುಮಾನ ಟ್ಯಾಗ್ ಅನ್ನು ನೋಡಿದರೆ ಅವು ವಿಮಾನದ ಪ್ರತಿಯೊಂದು ಆಸನದ ಕೆಳಗೆ ಇಡುತ್ತಿದ್ದ ಭದ್ರತೆಯ ಕವಚಕ್ಕೆ ಬಳಕೆಯಾಗುತ್ತವೆ ಹಾಗಾಗಿ ನೀವು ಭದ್ರತೆಯ ಕವಚದ ಬಗ್ಗೆ ಮಾತನಾಡಿದರೆ ವಿಮಾನದಲ್ಲಿರುವ ಆಸನದ ಕೆಳಗೆ ಇರುವ ಪ್ರತಿಯೊಂದು ಭದ್ರತೆಯ ಕವಚಗಳಿಗೆ ಸಂಯೋಜಿತವಾಗಿ ಟ್ಯಾಗ್ ಇರುತ್ತದೆ ನಿಜವಾಗಿ ನೀವು ಆಟೋ ಮೋಟಿವ್ ಉಪಯೋಗಗಳನ್ನು ನೋಡಿದರೆ ಅಲ್ಲಿ ಗಾಳಿಫಲಕ ಇರುತ್ತದೆ ಪ್ರಸ್ತುತ ಗಾಳಿಫಲಕ ಟ್ಯಾಗ್ ತುಂಬಾ ಜನಪ್ರಿಯವಾಗಿದೆ ಹೊರಹೋಗುವ ಎಲ್ಲಾ ಹೊಸ ಕಾರ್ನಲ್ಲಿ ಗಾಳಿಫಲಕ ಟ್ಯಾಗ್ ಇದೆ ಇದನ್ನು ಮೂಲಭೂತವಾಗಿ ವಾಹನದ ದಾರಿ ಹಾಗೂ ಅದಕ್ಕೆ ಸಂಬಂಧಿಸಿದ ಎಲ್ಲ ನಿಯತಾಂಕಗಳನ್ನು ಜಾಡುಹಿಡಿಯಲು ಬಳಕೆಯಾಗುತ್ತದೆ ನಿಜವಾಗಿ ಇವನ್ನೂ ಟ್ಯಾಗ್ ಗೆ ಪ್ರೋಗ್ರಾಮ್ ಮಾಡಲಾಗಿರುತ್ತದೆ ಹಾಗಾಗಿ ನೀವು ಒದ್ದೆ ಒಳಹರಿವಿಗಾಗಿ ಟ್ಯಾಗ್ ಮುಂತಾದ ವಿವಿಧ ರೀತಿಯ ಟ್ಯಾಗ್ ಅನ್ನು ಹೊಂದಬಹುದು ಕೈಗಾರಿಕೆಯಲ್ಲಿ ನಾನು ನಿಮಗೆ ಕೆಲವು ಉದಾಹರಣೆಯನ್ನು ತೋರಿಸುತ್ತೇನೆ ಹಾಗೂ ನಾನು ನಿಮಗೆ ಕೈಗಾರಿಕೆ ಟ್ಯಾಗ್ನ ಕೆಲವು ಮಾದರಿಯನ್ನು ತೋರಿಸುತ್ತೇನೆ ಅವು ಲೋಹದ ಟ್ಯಾಗ್ ಆಗಿರಬಹುದು ಮತ್ತು ಅವು ಲೋಹದ ಮೇಲ್ಮೈನಿಂದ ಒಳಗಡೆ ಸುತ್ತುವರಿದಿರಬಹುದು ಮತ್ತು ಅವು ಆಟೋ ಮೋಟಿವ್ ಟ್ಯಾಗ್ನಲ್ಲಿ ಪ್ರಶ್ನೆಗೊಳಗಾಗಬಹುದು ನೀವು ಮಾರುತಿಯಲ್ಲಿ ಯಾವುದಾದರೂ ಹೊಸ ಕಾರ್ ಇಲ್ಲವೇ ಯಾವುದೇ ಕಂಪನಿಯ ಕಾರ್ ಅನ್ನು ತೆಗೆದುಕೊಂಡರೆ ಅದರ ಗಾಳಿಫಲಕದಲ್ಲಿ ಆರ್ಎಫ್ಐಡಿ ಟ್ಯಾಗ್ ಅನ್ನು ಅಳವಡಿಸಿರುತ್ತಾರೆ ಹಾಗಾಗಿ ಗಾಳಿಫಲಕದಲ್ಲಿರುವ ವಿಶೇಷವಾದ ಟ್ಯಾಗ್ ಸರಿಯಾಗಿ ಸಂವೇದನೆ ಮಾಡುತ್ತದೆ ಟ್ಯಾಗ್ ಅನ್ನು ಗಾಳಿಫಲಕದ ಒಳಗೆ ಇಡುತ್ತಾರೆ ಮತ್ತು ಗಾಜಿನ ಮೇಲ್ಮೈಯಲ್ಲಿ ಸುಲಭವಾಗಿ ಓದಬಹುದೆಂದು ನನಗೆ ತಿಳಿದಿದೆ ಹಾಗಾಗಿ ನೀವು ಆಟೋ ಮೋಟಿವ್ ಟ್ಯಾಗ್ ಅನ್ನು ಹೊಂದಬಹುದು ವಾಯುಮಾನ ಟ್ಯಾಗ್ ಅನ್ನು ಹೊಂದಬಹುದು ನಾನು ನಿಮಗೆ ಉಲ್ಲೇಖಿಸಿದಂತೆ ಇವೆಲ್ಲ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಅಂತರ್ಜಾಲದ ವಸ್ತುಗಳಿಗೆ ವಿನ್ಯಾಸ ಮಾಡುವುದನ್ನು ಆಯ್ಕೆ ಮಾಡುವುದು ಅಂದರೆ ಏನನ್ನು ಆಯ್ಕೆ ಮಾಡುವುದೆಂದು ನಿರ್ಧರಿಸುವುದು ಇಲ್ಲಿಯ ಸಮಸ್ಯೆಯಾಗಿದೆ ಹಾಗಾಗಿ ನಿಮ್ಮಲ್ಲಿ ಈಗಾಗಲೇ ವಿವಿಧ ರೀತಿಯ ಟ್ಯಾಗ್ಗಳಿರುವುದನ್ನು ನೋಡಬಹುದು ಮತ್ತು ನೀವು ಅದನ್ನು ಹೇಗೆ ಆಯ್ಕೆ ಮಾಡುತ್ತೀರಿ ಎನ್ನುವುದು ಇನ್ನೊಂದು ಮುಖ್ಯ ವಿಚಾರವಾಗುತ್ತದೆ ಹಾಗಾಗಿ ನೀವು ಟ್ಯಾಗ್ ಅನ್ನು ಆಯ್ಕೆ ಮಾಡುವಾಗ ನೀವು ಟ್ಯಾಗ್ ಮಾಡಬೇಕಾದ ಮೇಲ್ಮೈಯನ್ನು ನೋಡಬೇಕು ನೀವು ಟ್ಯಾಗ್ ಮಾಡಬೇಕಾದ ಮೇಲ್ಮೈಯ ಓದುವ ವ್ಯಾಪ್ತಿಯೇನು ಎಂದು ನೋಡಬೇಕು ಹಾಗಾಗಿ ಅಳತೆಯ ಮಿತಿ ಇದ್ದರೆ ನಾನು ಸರಿಯಾದ ಅಳತೆಯ ಓದುವ ವ್ಯಾಪ್ತಿಯ ಟ್ಯಾಗ್ ಅನ್ನು ಆಯ್ಕೆ ಮಾಡಲು ಹೇಳುತ್ತೇನೆ ಅಳತೆಯ ಮಿತಿ ಏನಾದರೂ ಇದ್ದರೆ ಅದು ಅಲ್ಲಿ ಹೆಚ್ಚಿನ ಶಾಖ ಇರಬಹುದೇ ಇಲ್ಲವೇ ತಣ್ಣಗಿನ ವಾತಾವರಣ ಇರಬಹುದೇ ಎನ್ನುವ ವಾತಾವರಣದ ಸ್ಥಿತಿಯ ಬಗ್ಗೆ ಇರುತ್ತದೆ ನೆನಪಿಡಿ ನಾನು ನಿಮಗೆ ಚರ್ಚೆಯಲ್ಲಿ ಕಂಪನ ಶಕ್ತಿಯ ಹಾರ್ವೆಸ್ಟ್ನ ಬಗ್ಗೆ ಉಲ್ಲೇಖಿಸಿದ್ದೆ ನೀವು ಯಾವ ರೀತಿ ಹಾರ್ವೆಸ್ಟ್ ನ್ನು ಇಡುತ್ತೀರಿ ಅದರ ಮೇಲೆ ಹಾರ್ವೆಸ್ಟ್ಗಿರುವ ಅವಕಾಶವನ್ನು ಕೊಡುತ್ತದೆ ಖಂಡಿತವಾಗಿ ನೀವು ಅದನ್ನು ಅಂಟಿಸುವ ರೀತಿ ಕೂಡ ಬಹಳ ನಿರ್ಣಾಯಕವಾಗುತ್ತದೆ ನೀವು ಯಾವುದಾದರೂ ಎಪೋಕ್ಸಿನಂತಹ ಅಂಟನ್ನು ಬಳಸುತ್ತಿರಾ ಇಲ್ಲವೇ ರಿವೆಟ್ಸ್ ಹಾಗೂ ಮೊಳೆಗಳನ್ನು ಬಳಸುತ್ತಿರಾ ಎಂಬುದು ಕೂಡ ಮುಖ್ಯವಾಗುತ್ತದೆ ಹಾಗಾಗಿ ಇಲ್ಲಿ ನೀವು ಯಾವ ರೀತಿಯ ಟ್ಯಾಗ್ ಅನ್ನು ಬಳಸುತ್ತೀರಿ ಅಂದರೆ ಅದನ್ನು ಎಲ್ಲಿ ಜೋಡಿಸುತ್ತೀರಿ ಹೇಗೆ ಜೋಡಿಸುತ್ತೀರಿ ಎನ್ನುವುದು ಕೂಡ ನಿರ್ಣಾಯಕವಾಗುತ್ತದೆ ನೀವು ಇದನ್ನು ಕೂಡ ಇನ್ನೊಂದು ಮುಖ್ಯವಾದ ನಿಯತಾಂಕವೆಂದು ಬಳಸಬೇಕು ಹಾಗಾಗಿ ಇಲ್ಲಿ ಟ್ಯಾಗ್ನ ವೆಚ್ಚವು ಕೂಡ ನಿರ್ಣಾಯಕವಾಗುತ್ತದೆ ಈಗ ಆಂಟೆನ್ನ ಹೇಗೆ ಆರ್ಎಫ್ಐಡಿಯಾಗಿದೆ ಎಂದು ನೋಡೋಣ ಆರ್ಎಫ್ಐಡಿ ಆಂಟೆನ್ನ ಹೇಗಿದೆ ಮತ್ತು ಅದರ ಮುಖ್ಯವಾದ ಅವಶ್ಯಕತೆಗಳೇನು ಎಂದು ನೋಡೋಣ ಮೂಲಭೂತವಾಗಿ ಇದರಲ್ಲಿ ವಿಕಿರಣಶೀಲತೆಯ ಅಂಶವಿದೆ ಅಂದರೆ ಅದು ಶಕ್ತಿ ಇರುವಂತಹವು ಆಗಿದೆ ಮತ್ತು ಮೂಲಭೂತವಾಗಿ ನೀವು ಈ ಆಂಟೆನ್ನವನ್ನು ಬಳಸಿ ಶಕ್ತಿಯನ್ನು ಪ್ರಸಾರಣ ಮಾಡುತ್ತೀರಿ ನೀವು ಸಮತಲ ಆಂಟೆನ್ನ ಹೊಂದಬಹುದು ನೀವು ಮೂಲಭೂತವಾಗಿ ಇದರ ಬಗ್ಗೆ ಮಾತನಾಡುತ್ತೀರಿ ಇದು ಮೂಲವಾಗಿ ಒಂದು ಡಂಪ್ ಸಾಧನವಾಗಿದೆ ಅದರಲ್ಲಿ ನಾನು ಶಕ್ತಿಯನ್ನು ಇನ್ಫುಟ್ಆಗಿ ಬಳಸುತ್ತೇನೆ ಮತ್ತು ಬೇಕಾದ ವಿದ್ಯುತ್ಕಾಂತಿಯ ಕ್ಷೇತ್ರವನ್ನು ಉತ್ಪಾದಿಸುತ್ತೇನೆ ಹೌದು ಅದು ವಿದ್ಯುತ್ಕಾಂತಿಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಹಾಗಾಗಿ ನಿಮ್ಮಲ್ಲಿ ವಿವಿಧ ಅಳತೆಯ ಆಂಟೆನ್ನ ಇರಬಹುದು ಸಮತಲ ಆಂಟೆನ್ನ ಇದು ನಾನು ಉಲ್ಲೇಖಿಸಿದ ಒಂದು ರೀತಿಯ ಆಂಟೆನ್ನವಾಗಿದೆ ಮತ್ತು ನೀವು ಆಂಟೆನ್ನದ ಗಳಿಕೆಯ ಆವರಣದ ಬಗ್ಗೆಯು ಮಾತನಾಡಬಹುದು ನೀವು ಆಂಟೆನ್ನದ ಐಪಿ ಸಾಮರ್ಥ್ಯದ ಬಗ್ಗೆ ಕೂಡ ಮಾತನಾಡಬಹುದು ಯಾಕೆಂದರೆ ಒಂದು ವೇಳೆ ಅದನ್ನು ಹೊರಗಿನ ಉಪಯೋಗಕ್ಕೆ ಬಾಹ್ಯ ಉಪಯೋಗಕ್ಕೆ ಬಳಸಿದರೆ ನೀವು ಐಪಿ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದ್ದೀರಿ ನೀವು ಧೃವೀಕರಣದ ಬಗ್ಗೆಯೂ ಮಾತನಾಡಬಹುದು ಅದು ಬಹಳ ಬಹಳ ನಿರ್ಣಾಯಕವಾಗಿದೆ ಹಾಗೂ ನೀವು ಆರ್ಎಫ್ಐಡಿ ಆಂಟೆನ್ನವನ್ನು ಆಯ್ಕೆಮಾಡುವಾಗ ಅದರ ಸಂಪರ್ಕಕ್ಕೆ ಬಳಸಿದ ಮಾದರಿ ಇವೆಲ್ಲಾ ನಿಯತಾಂಕಗಳು ಚಿತ್ರಣಕ್ಕೆ ಬರಲು ಪ್ರಾರಂಭಿಸುತ್ತದೆ ಆರ್ಎಫ್ಐಡಿ ಆಂಟೆನ್ನ ದ ಟ್ಯಾಗ್ ನಲ್ಲಿ ಕೂಡ ಈ ಕೆಲವು ನಿಯತಾಂಕಗಳಿವೆ ಆದರೆ ನೀವು ಆರ್ಎಫ್ಐಡಿ ಆಂಟೆನ್ನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತನಾಡುವುದಾದರೆ ನೀವು ಈ ರೀತಿಯ ಚಪ್ಪಟೆ ಮೇಲ್ಮೈಯ ಬಗ್ಗೆ ಮಾತನಾಡುತ್ತೀರಿ ಇದು ಮೂಲಭೂತವಾಗಿ ಓದುವ ಮಾಪನ ಇಲ್ಲವೇ ಇಂಟೆರೋಗೇಟರ್ ಭಾಗ ಇಂಟೆರೋಗೇಟರ್ ಆಂಟೆನ್ನ ಇವು ಸಮತಲ ಆಂಟೆನ್ನ ಆಗಿರುತ್ತದೆ ಮತ್ತು ಅದರಲ್ಲಿ ಗಳಿಕೆ ಸಂಯೋಜನೆಗೊಂಡಿರುತ್ತದೆ ನಾನು ಉಲ್ಲೇಖಿಸಿದಂತೆ ಧೃವೀಕರಣ ಕೂಡ ಮುಖ್ಯವಾದ ವಸ್ತುವಾಗಿದೆ ಧೃವೀಕರಣಕ್ಕೆ ಹೋಗುವ ಮೊದಲು ಗಳಿಕೆಯ ಬಗ್ಗೆ ಮಾತನಾಡೋಣ ಮೂಲಭೂತವಾಗಿ ನೀವು ಗಳಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಆಂಟೆನ್ನದಂತಹ ನಿಷ್ಕ್ರಿಯ ಭಾಗದ ಬಗ್ಗೆ ಮಾತನಾಡುವಾಗ ಅಲ್ಲಿ ಗಳಿಕೆ ಎಂದರೆ ಏನು ಸರಿ ನಮಗೆ ವಿದ್ಯುತ್ ಶಕ್ತಿಯ ಗಳಿಕೆ ತಿಳಿದಿದೆ ಉದಾಹರಣೆಗೆ ಒಪಾಂಪ್ನ ಗಳಿಕೆ ಬಗ್ಗೆ ನಿಮಗೆ ತಿಳಿದಿದೆ ಸರಿ ಮತ್ತು ವಿದ್ಯುಜ್ಜನಿತ ಭಾಗದಲ್ಲಿ ನಮಗೆ ಗಳಿಕೆ ತಿಳಿದಿದೆ ಹಾಗಾದರೆ ಆಂಟೆನ್ನದ ಗಳಿಕೆ ಏನು ಸರಿ ಅಲ್ಲಿ ಒಳ್ಳೆಯ ವ್ಯಾಖ್ಯಾನ ಇದೆ ಅಲ್ಲಿ ಐಸೋಟ್ರೋಪಿಕ್ ಆಂಟೆನ್ನ ಇದೆ ಎಂದು ಭಾವಿಸೋಣ ನೀವು ಐಸೋಟ್ರೋಪಿಕ್ ಆಂಟೆನ್ನ ಎಂದು ಹೇಳುವಾಗ ಅಲ್ಲಿ ಆಂಟೆನ್ನದಿಂದ ವಿಕಿರಣ ಹೊಂದಿದ ವಿದ್ಯುತ್ ಕಾಂತೀಯ ಶಕ್ತಿಯು ವೃತ್ತಾಕಾರದಲ್ಲಿರುತ್ತದೆ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿರುತ್ತದೆ ಇದು ಎಲ್ಲಾ ದಿಕ್ಕುಗಳಲ್ಲಿ ಅಂದರೆ ಎಲ್ಲೆಲ್ಲೂ ಇರುವ ಒಂದು ನಿಯತಾಂಕವಾಗಿದೆ ನಂತರ ನಿಮ್ಮಲ್ಲಿ 2 ಗಳಿಕೆಯ ಆಂಟೆನ್ನಇರುತ್ತದೆ ಒಂದು ವೇಳೆ ನಿಮಗೆ ಗಳಿಕೆಯು 2 ಬೇಕು ಎಂದಾದರೆ ನೀವು ಈ ಬಿಂದುವಿನಿಂದ ಎಲ್ಲಾ ದಿಕ್ಕುಗಳಲ್ಲಿ ಆಂಟೆನ್ನ ವ್ಯಾಪ್ತಿ ಇರಬೇಕು ಎಂದು ಹೇಳುತ್ತೀರಿ ನಿಮಗೆ ವ್ಯಾಪ್ತಿಯು ಸಿಗುತ್ತದೆ ಅದರ ಅರ್ಥ ನಾನು ಅಲ್ಲಿಗೆ ತಲುಪಲು ಸಾಧ್ಯ ಇದು ಎಕ್ಸ್ ಇದು ಇನ್ನೊಂದು ಎಕ್ಸ್ ಗಳಿಕೆ 2 ಅಂದರೆ 2 ಗುಣಿಸು ಎಕ್ಸ್ ನನಗೆ ಎಲ್ಲಾ ದಿಕ್ಕಿನ ಆಂಟೆನ್ನಕ್ಕೆ ಹೊಲಿಸಿದಾಗ ದ್ವಿಗುಣದಷ್ಟು ಗಳಿಕೆ ಬೇಕು ಎಂದು ನೀವು ಹೇಳುತ್ತಿದ್ದೀರಿ ನಮಗೆ ವಿಐ ಮತ್ತು ವಿ ಔಟ್ ಬೇಕು ಒಂದು ವೇಳೆ ನಿಮಗೆ ಆ ರೀತಿ 2 ಗಳಿಕೆ ಬೇಕಿದ್ದರೆ ಇದು ಆಂಟೆನ್ನ ನಿಯಮದಲ್ಲಿ ವಿಐ ಸಮಾನ ಏನು ಅದು ಎಲ್ಲಾ ದಿಕ್ಕುಗಳ ಆಂಟೆನ್ನ ದ ಗಳಿಕೆ ಹಾಗಾಗಿ ಎಲ್ಲಾ ದಿಕ್ಕುಗಳ ಆಂಟೆನ್ನಕ್ಕೆ ಅನುಗುಣವಾಗಿ ಹೆಚ್ಚುವರಿ ಗಳಿಕೆ ಏನು ಹೆಚ್ಚುವರಿ ವ್ಯಾಪ್ತಿ ಏನು ನಿಮಗೆ ಎಲ್ಲಾ ದಿಕ್ಕುಗಳ ಆಂಟೆನ್ನಕ್ಕೆ ಅನುಗುಣವಾಗಿ ಸುಧಾರಣೆ ಲಭಿಸಿದೆ ಅದು ಗಳಿಕೆಯಾಗಿದೆ ಹಾಗಾಗಿ 2 ಡಿಬಿ ಗಳಿಕೆ ಇಲ್ಲವೇ ನೀವು ನಿಜವಾಗಿ ಗಳಿಕೆ ಬಗ್ಗೆ ಮಾತನಾಡುವಾಗ ವಾಸ್ತವದಲ್ಲಿ ಯಾವುದನ್ನೂ ಡಿಬಿ ಯಲ್ಲಿ ವ್ಯಕ್ತಪಡಿಸಬಹುದು ಅಲ್ಲವೇ ಗಳಿಕೆಯನ್ನು ಸಾಮಾನ್ಯವಾಗಿ ಡಿಬಿ ಯಲ್ಲಿ ವ್ಯಕ್ತಪಡಿಸುತ್ತೇವೆ ಮತ್ತು ನಾನು ನಿಮಗೆ ಈಗಷ್ಟೇ ಗಳಿಕೆಯ ಚಿತ್ರಣವನ್ನು ತೋರಿಸಿದೆ ನಿಜವಾಗಿ ವ್ಯಾಪ್ತಿಯ ಮಾಹಿತಿಯ ಸುಧಾರಣೆಗೆ ಸಂಬಂಧಿಸಿದೆ ಮೂಲವಾಗಿ ಹೆಚ್ಚಿನ ಗಳಿಕೆ ವ್ಯಾಪ್ತಿಯನ್ನು ಉತ್ತಮಗೊಳಿಸುತ್ತದೆ ನೀವು ಅರ್ಧ ದಾರಿ ಬಂದಾಗ ಟ್ಯಾಗ್ ಅರ್ಧ ದಾರಿ ಬರುವುದು ಹಾಗೂ ನೀವು ಹೆಚ್ಚು ಗಳಿಕೆಯ ಆಂಟೆನ್ನವನ್ನು ಹಾಕಿದರೆ ಮತ್ತೊಮ್ಮೆ ಈ 100 ಕ್ಕಿಂತ ಹೆಚ್ಚು ಮೀಟರ್ ಗಳಿಕೆಯನ್ನು ಸೇರಬಹುದು ಹಾಗೂ ನೀವು ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ಹಾಕುವಿರಿ ಹಾಗಾಗಿ ಅವನು ಅರ್ಧ ದಾರಿ ಬರುತ್ತಾನೆ ನೀವು ಅರ್ಧ ದಾರಿ ಹೋಗುವಿರಿ ಅಂದರೆ ಆಂಟೆನ್ನ ಇಂಟೆರೋಗೇಟರ್ ಅರ್ಧ ದಾರಿ ಹೋಗುತ್ತದೆ ಟ್ಯಾಗ್ ಅರ್ಧ ದಾರಿ ಬರುತ್ತದೆ ಆದ್ದರಿಂದ 100 ಕ್ಕಿಂತ ಹೆಚ್ಚು ಸಾಧ್ಯವಿದೆ ಹಾಗಾಗಿ ನಿಮಗೆ ಉತ್ತಮ ವ್ಯಾಪ್ತಿ ಬೇಕು ಇದನ್ನು ಗಮನದಲ್ಲಿಡಿ ಇದಕ್ಕೆ ಹೆಚ್ಚು ಗಳಿಕೆಯ ಆಂಟೆನ್ನದ ಬಗ್ಗೆ ಯೋಚಿಸಿ ಟ್ಯಾಗ್ ದೃಷ್ಟಿಕೋನದಿಂದ ಓದುವ ಮಾಪನದ ಕಡೆಯಿಂದ ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ಬಗ್ಗೆ ಯೋಚಿಸಿ ಮತ್ತು ಬ್ಯಾಟರೀ ನೆರವಿನ ನಿಷ್ಕ್ರಿಯ ಟ್ಯಾಗ್ ನೊಂದಿಗೆ ಹೆಚ್ಚು ಗಳಿಕೆಯ ಆಂಟೆನ್ನದ ಸಹಯೋಗ ಬಹುಶಃ ನಿಮಗೆ ಉತ್ತಮ ವ್ಯಾಪ್ತಿಯನ್ನು ನೀಡಬಹುದು ಇಲ್ಲಿ ನಾನು ಹೇಗೆ ಇದನ್ನು ವಿವಿಧ ಐಓಟಿ ಉಪಯೋಗದಲ್ಲಿ ಬಳಸಬಹುದು ಎಂಬುದು ನಿಮ್ಮನ್ನು ಕಾಡುತ್ತಿರುತ್ತದೆ ಗಳಿಕೆಯ ವ್ಯಾಪ್ತಿಯು ಒಂದು ಸಮಸ್ಯೆಯಾಗಿದೆ ಹಾಗಾಗಿ ಅದನ್ನು ಹೇಗೆ ನಾನು ನಿಭಾಯಿಸುವುದು ನಾನು ನಿಮಗೆ ಕೆಲವು ಮೂಲ ಆಂಟೆನ್ನವನ್ನು ಕೊಡುತ್ತೇನೆ ಆಂಟೆನ್ನ ಧೃವೀಕರಣ ಧೃವೀಕರಣವು ಆಸಕ್ತಿದಾಯಕ ವಿಷಯವಾಗಿದೆ ಮೂಲಭೂತವಾಗಿ ಆಂಟೆನ್ನದಿಂದ ಹೊರಸೂಸಿದ ವಿದ್ಯುತ್ ಕಾಂತೀಯ ತರಂಗವು ವಿದ್ಯುತ್ ಮತ್ತು ಕಾಂತ ಕ್ಷೇತ್ರವನ್ನು ಹೊಂದಿರುತ್ತದೆ ವಿದ್ಯುತ್ ಮತ್ತು ಕಾಂತ ಕ್ಷೇತ್ರವು ಒಂದೇ ವೇಗದಲ್ಲಿ ಚಲಿಸುತ್ತಿರುತ್ತದೆ ಇದು ಈ ಇದು ಎಮ್ ಕಾಂತ ಕ್ಷೇತ್ರ ಮತ್ತು ಇದು ಪ್ರಸಾರಣ ದಾರಿ ಇದು ಪ್ರಸಾರಣೆ ಅಭ್ಯಾಸದ ಕೊರತೆಯು ಬಹುಶಃ ಸ್ವಲ್ಪ ಮಟ್ಟಿಗೆ ಅವ್ಯವಸ್ತೆಯನ್ನು ಸೃಷ್ಟಿಸುತ್ತಿದೆ ಹಾಗಾಗಿ ಅದು ಹೋಗುವಂತದ್ದು ಮತ್ತು ಇದು ಕಾಂತೀಯ ಕ್ಷೇತ್ರ ಹಾಗಾಗಿ ಇದು ಕಾಂತೀಯ ಕ್ಷೇತ್ರ ಈಗ ವಿದ್ಯುತ್ ಕ್ಷೇತ್ರಕ್ಕೆ ಅನುಗುಣವಾಗಿ ನೀವು ಈ ದಿಕ್ಕಿನಲ್ಲಿ ತೋರಿಸಬೇಕು ಹಾಗಾಗಿ ಇದನ್ನು ಈ ರೀತಿ ತೋರಿಸೋಣ ನಂತರ ಈ ರೀತಿ ಹೋಗೋಣ ಮತ್ತು ಈ ರೀತಿ ಈ ರೀತಿ ಇಲ್ಲಿ ಕತ್ತರಿಸಿ ಹಿಂದಕ್ಕೆ ಮತ್ತು ಹೀಗೆ ಹೋಗೋಣ ಆದ್ದರಿಂದ ನೀವು ಈ ತರಂಗ ಅಂದರೆ ವಿದ್ಯುತ್ ಕ್ಷೇತ್ರದ ದಾರಿ ಮತ್ತು ಇದು ಕಾಂತೀಯ ಕ್ಷೇತ್ರದ ತರಂಗ ದಾರಿ ಈ ರೀತಿ ಹೋಗುವುದನ್ನು ಕಾಣಬಹುದು ಹಾಗಾಗಿ ಈ ಎಮ್ ತರಂಗ ಮೂಲಭೂತವಾಗಿ ಲಂಬವಾದ ವಿದ್ಯುತ್ ಮತ್ತು ಕಾಂತ ಕ್ಷೇತ್ರವನ್ನು ಹೊಂದಿರುತ್ತದೆ ಅಲ್ಲಿ 3 ಧೃವೀಕರಣ ವಿಧಗಳಿವೆ ಒಂದು ವೃತ್ತಾಕಾರ ಮತ್ತೊಂದು ಅಂಡಾಕಾರ ಹಾಗೂ ಇನ್ನೊಂದು ಲಂಬ ರೇಖೀಯವಾಗಿದೆ ನೀವು ರೇಖೀಯ ಎಂದು ಹೇಳುವಾಗ ಅದು ಲಂಬ ಮತ್ತು ಸಮತಲವಾಗಿರಬಹುದು ಈಗ ಈ ಚಿತ್ರವನ್ನು ನೋಡಿ ಈ ಚಿತ್ರ ನೋಡಿಈ ಚಿತ್ರ ನೋಡಿ ಇಲ್ಲವೇ ಈ ಚಿತ್ರ ನೋಡಿ ನಾನು ಇಲ್ಲಿ ಒಂದು ಬಾಣ ಹಾಕುತ್ತೇನೆ ಇಲ್ಲಿ ಒಂದು ಬಾಣ ಹಾಕುತ್ತೇನೆ ಇಲ್ಲಿ ಒಂದು ಮತ್ತು ಇಲ್ಲಿ ಹಾಕುತ್ತೇನೆ ಹಾಗಾಗಿ ನಾನು ಸ್ಥಿರವಾಗಿರುವುದನ್ನು ನೀವು ನೋಡಬಹುದು ಇದು ವೃತ್ತಾಕಾರ ಅಲ್ಲವೇ ಇದು ಅಂಡಾಕರ ಇದು ಲಂಬರೇಖೆ ಇದು ಸಮತಲ ಎಲ್ಲಾ ನಾಲ್ಕನ್ನು ನಾನು ತೋರಿಸಿದ್ದೇನೆ ವಾಸ್ತವದಲ್ಲಿ ಕೇವಲ 3 ಇರುವುದು ಇದು ಒಂದು ಇದು 2 ಮತ್ತು ಇದು 3 ಕೇವಲ 3 ಈಗ ಇದು ಸಮತಲ ಧ್ರುವೀಕರಣ ಮತ್ತು ಇಲ್ಲಿ ಹಾಗಾಗಿ ಈಗ ಈ ಭಾಗದಿಂದ ಹೋಗೋಣ ತಿರುಗುತ್ತಿರುವ ವಿದ್ಯುತ್ ಕ್ಷೇತ್ರವು ದೃಢವಾದ ವಿಸ್ತೀರ್ಣದೊಂದಿಗೆ ತಿರುಗುತ್ತದೆ ನಿಜವಾಗಿ ವೃತ್ತಾಕಾರದ ದೃವೀಕರಣದಲ್ಲಿ ವಿದ್ಯುತ್ ಕ್ಷೇತ್ರದ ಫೇಸ್ ಏನಾಗಬೇಕು ವಿದ್ಯುತ್ ಕ್ಷೇತ್ರದ ಫೇಸ್ ದೃಢವಾದ ವೇಗದೊಂದಿಗೆ ಬದಲಾಗುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಇದರಿಂದ ವಿದ್ಯುತ್ ಕ್ಷೇತ್ರವು ವೃತ್ತದ ಒಟ್ಟಿಗೆ ಚಲಿಸುತ್ತದೆ ಹಾಗಾಗಿ ಚುಕ್ಕೆಯಲ್ಲಿ ತೋರಿಸಿರುವಂತದ್ದು ಕಾಂತ ಕ್ಷೇತ್ರ ಆಗಿರುತ್ತದೆ ಹಾಗಾಗಿ ನಾನು ಸ್ಥಿರವಾಗಿದ್ದೇನೆ ಈಗ ಇದು ಈ ಎಂದು ಆಗುತ್ತದೆ ಸ್ಪಷ್ಟವಾಗಿ ಇದು ಕೂಡ ಈ ಅಲ್ಲವೇ ದಪ್ಪರೇಖೆಯಲ್ಲಿ ಇರುವುದೆಲ್ಲವೂ ಈ ಆಗಿರುತ್ತದೆ ಹಾಗಾಗಿ ನಿಮ್ಮಲ್ಲಿ ಈ ಮತ್ತು ಎಮ್ ಮೂಲವಾಗಿ ಇದೆ ಹಾಗಾಗಿ ನಾವೇನು ಹೇಳುವುದೆಂದರೆ ಈಗ ಅಂಡಾಕಾರ ನೋಡಿ ಹಾಗಾಗಿ ಅಂಡಾಕಾರ ಧೃವೀಕರಣದಲ್ಲಿ ಇಲ್ಲಿರುವ ವಿಸ್ತೀರ್ಣ ಮತ್ತು ಫೇಸ್ ಎರಡೂ ಇದು ಮಾತ್ರ ಅಲ್ಲ ಈ ಸಂದರ್ಭದಲ್ಲಿ ವಿದ್ಯುತ್ ಕ್ಷೇತ್ರದ ವಿಸ್ತೀರ್ಣ ಮತ್ತು ಫೇಸ್ ಇವೆರಡೂ ಕೂಡ ಬದಲಾಗುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಅಂದರೆ ಅದರ ವಿಸ್ತೀರ್ಣ ಮತ್ತು ಫೇಸ್ ಅನ್ನು ಅಂಡಾಕಾರದಲ್ಲಿ ತಿರುಗಿಸಲು ಕಾರಣವಾಗುತ್ತದೆ ಹಾಗಾಗಿ ವಿದ್ಯುತ್ ಕ್ಷೇತ್ರದ ವಿಸ್ತೀರ್ಣ ಮತ್ತು ಫೇಸ್ ಬದಲಾಗುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಅಂಡಾಕಾರದಲ್ಲಿ ತಿರುಗಿಸಲು ಕಾರಣವಾಗುತ್ತದೆ ಈಎಮ್ ತರಂಗ ರೇಖೀಯವಾಗಿದೆ ಇಲ್ಲಿ ನೀವು ರೇಖೀಯ ಎಂದು ಹೇಳುವಾಗ ಇಲ್ಲಿರುವ ವಿದ್ಯುತ್ ಕ್ಷೇತ್ರ ಬೇರೆ ಯಾವುದೇ ಸುತ್ತಿನ ಬದಲು ನೇರ ರೇಖೆಯಲ್ಲಿ ಚಲಿಸುತ್ತದೆ ಹಾಗಾಗಿ 3 ಇಲ್ಲಿ ಮೂಲವಾಗಿ ಚುಕ್ಕೆಯ ವಿದ್ಯುತ್ ಕ್ಷೇತ್ರವು ಬಹುಶಃ ವಿಸ್ತೀರ್ಣವನ್ನು ಸೂಚಿಸುತ್ತದೆ ಮತ್ತು ಇಲ್ಲಿ ಕಾಣುತ್ತಿರುವ ತಿರುಗುವುದು ಫೇಸ್ ಆಗಿದೆ ಅಲ್ಲಿ ಫೇಸ್ ಮತ್ತು ವಿಸ್ತೀರ್ಣವಿದೆ ಹಾಗೂ ನಿಜವಾಗಿ ನಾವು ಫೇಸ್ ಮತ್ತು ವಿಸ್ತೀರ್ಣದ ಬಗ್ಗೆ ಮಾತನಾಡುವಾಗ ನಾವು ವಿದ್ಯುತ್ ಕ್ಷೇತ್ರವು ದೃಢವಾದ ವಿಸ್ತೀರ್ಣದೊಂದಿಗೆ ತಿರುಗುವುದರ ಬಗ್ಗೆ ಮಾತನಾಡುತ್ತೇವೆ ಈ ಸಂದರ್ಭದಲ್ಲಿ ನೀವು ವಿದ್ಯುತ್ ಕ್ಷೇತ್ರವು ಅಂಡಾಕಾರ ರೀತಿಯಲ್ಲಿ ತಿರುಗುವುದರ ಬಗ್ಗೆ ಮಾತನಾಡುತ್ತೀರಿ ಮತ್ತು ಇಲ್ಲಿ ನೀವು ವಿದ್ಯುತ್ ಕ್ಷೇತ್ರವು ರೇಖೀಯ ಪಥದಲ್ಲಿ ಚಲಿಸುವುದರ ಬಗ್ಗೆ ಮಾತನಾಡುತ್ತೀರಿ ಹಾಗಾಗಿ ಮೂಲಭೂತವಾಗಿ ನಿಮಗೆ ತುಂಬಾ ನಿರ್ಣಾಯಕ ಭಾಗವಾದ ಆಂಟೆನ್ನ ಧೃವೀಕರಣದ ಬಗ್ಗೆ ನಿಮಗೆ ತಿಳಿದಿರಬೇಕು ಇದು ಯಾಕೆ ಮುಖ್ಯವೆಂದರೆ ನೀವು ಫೇಸ್ನ ಬಗ್ಗೆ ಮಾತನಾಡುವಾಗ ನೀವು ನಿಜವಾಗಿ ಇದನ್ನು ಸ್ಥಳೀಕರಣ ಉದ್ದೇಶಕ್ಕೆ ಮುಖ್ಯವಾದ ನಿಯತಾಂಕವೆಂದು ಬಳಸುತ್ತೀರಿ ಹಾಗಾಗಿ ಇದು ನಿಮಗೆ ತಿಳಿದಿರಬೇಕು ಈ ಪದ ಹೇಗೂ ಸಂಯೋಜನೆಗೊಂಡಿದೆ ನಮ್ಮಲ್ಲಿ ವಿಸ್ತೀರ್ಣ ಮತ್ತು ಫೇಸ್ ಇದೆ ಅಲ್ಲವೇ ಹಾಗಾಗಿ ಇದು ವಿದ್ಯುತ್ ತರಂಗ ಮತ್ತು ನಾವು ವಿದ್ಯುತ್ ಕ್ಷೇತ್ರವು ಹೇಗೆ ತಿರುಗುವುದರೊಂದಿಗೆ ಸಂಬಂಧ ಹೊಂದಿದೆ ಎಂದು ನೋಡೋಣ ಅವು ಧೃಢ ವಿಸ್ತೀರ್ಣದಲ್ಲಿ ಅಥವಾ ಅಂಡಾಕಾರ ರೀತಿಯಲ್ಲಿ ತಿರುಗುತ್ತಿದೆಯೇ ಅಥವಾ ಅದು ರೇಖೀಯ ಪಥದಲ್ಲಿ ಹೋಗುತ್ತಿದೆಯೇ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೆವು ಸರಳವಾಗಿ ಹೇಳಬೇಕಾದರೆ ಅದು ಒಂದು ವೇಳೆ ರೇಖೀಯ ಪಥದಲ್ಲಿ ಹೋಗುತ್ತಿದ್ದರೆ ಏನಾಗಬೇಕು ವ್ಯಾಪ್ತಿಯು ಸ್ವಯಂಚಾಲಿತವಾಗಿ ಉತ್ತಮವಾಗಬೇಕು ಅಲ್ಲವೇ ವ್ಯಾಪ್ತಿಯು ಸ್ವಯಂಚಾಲಿತವಾಗಿ ಉತ್ತಮವಾಗಬೇಕು ನನ್ನಲ್ಲಿ ಇರುವ ರೇಖೀಯ ಪಥದ ಹೆಚ್ಚಿನ ದಿಕ್ಕಿನ ಆಂಟೆನ್ನವು ಮೂಲಭೂತವಾಗಿ ಆಂಟೆನ್ನದ ದಿಕ್ಕಿನ ವ್ಯಾಪ್ತಿಯನ್ನು ಉತ್ತಮಗೊಳಿಸುತ್ತದೆ ಹಾಗಾಗಿ ಅದು ತುಂಬಾ ಮುಖ್ಯ ವಿಚಾರವಾಗಿದೆ ಹಾಗಾಗಿ ರೇಡಿಯೊ ತರಂಗದ ಆರಂಭಿಕ ಧೃವೀಕರಣವನ್ನು ಆಂಟೆನ್ನದಿಂದ ಪತ್ತೆಹಚ್ಚಲಾಗಿದೆ ಮೂಲವಾಗಿ ಆಂಟೆನ್ನ ಉಡಾವಣೆ ಬಗ್ಗೆ ಹೇಗೆ ಈ ಆರಂಭಿಕ ಧೃವೀಕರಣ ಬರುತ್ತದೆ ತರಂಗವನ್ನು ಆಕಾಶಕ್ಕೆ ಉಡಾವಣೆ ಮಾಡುವುದು ಹೇಗೆ ತರಂಗ ಆಕಾಶಕ್ಕೆ ಉಡಾವಣೆಗೊಳ್ಳುತ್ತದೆ ತರಂಗದ ಉಡಾವಣೆ ಆಂಟೆನ್ನವು ತರಂಗವನ್ನು ಆಕಾಶಕ್ಕೆ ಉಡಾವಣೆ ಮಾಡುವುದೆಲ್ಲವೂ ಆರಂಭಿಕ ಧೃವೀಕರಣವನ್ನು ನಿರ್ಧರಿಸುತ್ತದೆ ಮತ್ತು ಖಂಡಿತವಾಗಿ ಒಮ್ಮೆ ತರಂಗವನ್ನು ಉಡಾವಣೆ ಮಾಡಿದಮೇಲೆ ವಾತಾವರಣ ಹಾಗೂ ಘಟನೆಗಳು ಕೂಡ ಆರಂಭಿಕ ಧೃವೀಕರಣವನ್ನು ನಿರ್ಧರಿಸುತ್ತದೆ ನಿಮಗೆ ತುಂಬಾ ಸಮಸ್ಯೆಗಳು ಬರುತ್ತವೆ ಅಲ್ಲವೇ ಯಾವುದೇ ಮೇಲ್ಮೈಯಿಂದ ನಿಮಗೆ ಪ್ರತಿಫಲನ ಇರುತ್ತದೆ ಮತ್ತು ಅವೆಲ್ಲವೂ ಧೃವೀಕರಣವನ್ನು ಬದಲಾಯಿಸುತ್ತದೆ ಪ್ರತಿ ಬಾರಿ ತರಂಗವು ಯಾವುದೇ ಮೇಲ್ಮೈಗೆ ಹೊಡೆದು ಪ್ರತಿಫಲಿಸಿದಾಗ ಧೃವೀಕರಣಕ್ಕೆ ಪರಿಣಾಮ ಬೀರುತ್ತದೆ ಹಾಗಾಗಿ ನೀವು ಆರಂಭಿಕ ಧೃವೀಕರಣವನ್ನು ಸೇರಿಸಿದರೆ ಆರ್ಎಫ್ಐಡಿ ಟ್ಯಾಗ್ ತಲುಪುವ ಅಂತಿಮವಾದ ಧೃವೀಕರಣವನ್ನು ಹೇಳುವುದು ತುಂಬಾ ಕಷ್ಟ ಅದು ನಿಜವಾದ ತೊಂದರೆ ಉದಾಹರಣೆಗೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದಿರಬೇಕು ಒಂದು ವೇಳೆ ಅವು ಕೆಲವು ಕಾರಣಕ್ಕೆ ವಿಕೇಂದ್ರೀಕರಣಗೊಂಡರೆ ನಿಮಗೆ ತೊಂದರೆಯುಂಟಾಗಬಹುದು ಟ್ಯಾಗ್ಅನ್ನು ಓದಲಾಗದೆ ಸಮಸ್ಯೆಯಾಗಬಹುದು ಹಾಗಾಗಿ ಟ್ಯಾಗ್ ಅನ್ನು ಓದಿದರು ಅಥವಾ ಓದದಿಲ್ಲದಿದ್ದರೂ ಕೂಡ ಅದು ಕೆಲವು ಕಾರಣಕ್ಕೆ ವಿಕೇಂದ್ರೀಕರಣಗೊಂಡಿರಬಹುದು ಹಾಗಾಗಿ ಉಪಯೋಗಗಳ ಪಟ್ಟಿಯ ಟಿಪ್ಪಣಿಯಲ್ಲಿ ವಿಶೇಷವಾಗಿ ರಿಸಿವರ್ ಮತ್ತು ಟ್ರಾನ್ಸ್ಮಿಟರ್ನ ಆಂಟೆನ್ನantennaದಲ್ಲಿ ಒಂದು ವೇಳೆ ಒಂದೇ ಧೃವೀಕರಣ ಇದ್ದರೆ ಅದೇ ಧೃವೀಕರಣದಲ್ಲಿ ಗರಿಷ್ಠ ಶಕ್ತಿಯ ಪ್ರಸಾರಣವಾಗುತ್ತದೆ ನಿಮಗೆ 2 ಆಂಟೆನ್ನ ಮಧ್ಯೆ ಗರಿಷ್ಠ ಶಕ್ತಿಯ ವರ್ಗಾವಣೆ ಇರುತ್ತದೆ ಮತ್ತೆ ಸ್ವಯಂಚಾಲಿತವಾಗಿ ಗರಿಷ್ಠ ಶಕ್ತಿ ವರ್ಗಾವಣೆಯ ವ್ಯಾಪ್ತಿಯು ಉತ್ತಮಗೊಳ್ಳುತ್ತದೆ ಆದರೆ ಕೆಲವೊಮ್ಮೆ ಟ್ಯಾಗ್ ಓದಿಲ್ಲದ ಸಂದರ್ಭವು ಬರಬಹುದು ಇದು ಆಂಟೆನ್ನ ಧೃವೀಕರಣ ಭಾಗದಿಂದ ದೊಡ್ಡ ಹೊಡೆತ ಗಳಿಕೆಯು ವಿಸ್ತಾರವಾಗಿ ಹೋಗುವುದಿಲ್ಲ ಆದರೆ ಮೂಲವಾಗಿ ಐಸೋಟ್ರೋಪಿಕ್ ವ್ಯಾಪ್ತಿಯು ಐಸೋಟ್ರೋಪಿಕ್ ಗಳಿಕೆಗೆ ಅನುಗುಣವಾಗಿ ಇರಬೇಕು ಎಂದು ನಿಮಗೆ ತಿಳಿದಿರಬೇಕು ಹಾಗಾಗಿ ಐಸೋಟ್ರೋಪಿಕ್ ಗಳಿಕೆಯು ಮೂಲವಾಗಿ ಐಸೋಟ್ರೋಪಿಕ್ ಮತ್ತು ಆದರ್ಶ ಐಸೋಟ್ರೋಪಿಕ್ ಆಂಟೆನ್ನದ ಗಳಿಕೆಯು 1 ಆಗಿರುತ್ತದೆ ಯಾವುದೇ ವ್ಯಾಪ್ತಿಯ ಸುಧಾರಣೆಗೆ ಐಸೋಟ್ರೋಪಿಕ್ ವ್ಯಾಪ್ತಿಯನ್ನು ಮೀರಿ ಚಲಿಸಿದ ಯಾವುದೇ ತರಂಗ ಮೂಲಭೂತವಾಗಿ ಅದನ್ನು I ಎಂದು ಕರೆಯುತ್ತೇವೆ ಅದು ವ್ಯಾಪ್ತಿಯಾಗಿರುತ್ತದೆ ಹಾಗಾಗಿ ಇದನ್ನು ಮೂಲವಾಗಿ ಆರ್ಎಫ್ಐಡಿಯ ಬಗ್ಗೆ ಹೇಳಬಹುದು ಈಗ ನಾವು ಯೂಎಚ್ಎಫ್ ಟ್ಯಾಗ್ ಬಗ್ಗೆ ಇನ್ನೂ ಹೆಚ್ಚು ವಿವರವಾಗಿ ಹೋಗೋಣ ಈಗ ಯೂಎಚ್ಎಫ್ ಟ್ಯಾಗ್ ಆರ್ಎಫ್ಐಡಿ ಟ್ಯಾಗ್ ಬಗ್ಗೆ ಗಮನ ಹರಿಸೋಣ ಮತ್ತು ನಾವು ಪ್ರದರ್ಶನಕ್ಕೆ ಹೋಗುವ ಮೊದಲು ವ್ಯವಸ್ಥೆ ಮತ್ತು ಬೇರೆ ವಿಚಾರದ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಳ್ಳೋಣ ಹಾಗಾಗಿ ನಾವು ಯೂಎಚ್ಎಫ್ ಬಗ್ಗೆ ಮಾತನಾಡುವಾಗ ನಾವು 860 ಮೆಗಾ ಹರ್ಟ್ಸ್ ಬಗ್ಗೆ ಹೆಚ್ಚು ಕೇಂದ್ರಿಕರಿಸೋಣ ನಾನು ನಿಮಗೆ ಮೊದಲು 960 ಮೆಗಾ ಹರ್ಟ್ಸ್ ಬಗ್ಗೆ ಉಲ್ಲೇಖಿಸಿದ್ದೆ ಮತ್ತು ನೀವು ಆರ್ಎಫ್ಐಡಿ ಉಪಯೋಗಕ್ಕೆ ಅಂಗೀಕರಿಸಿದ ಆವರ್ತನ ಏನು ಎಂದು ಅರ್ಥಮಾಡಿಕೊಳ್ಳಲು ನಿಮ್ಮ ದೇಶದ ನಿರ್ದಿಷ್ಟ ವಿವರವನ್ನು ನೋಡಿಕೊಳ್ಳಬೇಕು ಭಾರತದಲ್ಲಿ ಈಗಾಗಲೇ ಟ್ರೈ ಅವರು 865 ಮೆಗಾ ಹರ್ಟ್ಸ್ ಅನ್ನು ವ್ಯಾಖ್ಯಾನಿಸಿದ್ದಾರೆ 865 ಮೆಗಾ ಹರ್ಟ್ಸ್ ನಿಂದ 865 ಮೆಗಾ ಹರ್ಟ್ಸ್ ಇದು ಭಾರತದಲ್ಲಿ ಆರ್ಎಫ್ಐಡಿ ವ್ಯಾಪ್ತಿ ಭಾರತ ದೇಶದಲ್ಲಿ ಕನಿಷ್ಠ ಪಕ್ಷ ಏನನ್ನು ಖರೀದಿಸಬೇಕೆಂಬುದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಮೂಲಭೂತವಾಗಿ ಆರ್ಎಫ್ಐಡಿ ವ್ಯವಸ್ಥೆಯಲ್ಲಿ ಖರೀದಿಸುವಾಗ ನೀವು ಈಪಿಸಿ ಉತ್ಪಾದನೆಯ 2 ಶಿಷ್ಟಾಚಾರದ ಬಗ್ಗೆ ಮಾತನಾಡಬೇಕು ಹಾಗಾಗಿ ಹೆಚ್ಚಿನ ಟ್ಯಾಗ್ ಮತ್ತು ಓದುವ ಮಾಪನ ಈಪಿಸಿ ಉತ್ಪಾದನೆಯನ್ನು ಪಾಲಿಸಬೇಕು ಇಲ್ಲಿ ನಾವು ಈಪಿಸಿ 2 ಎಂದು ಮಾತನಾಡುವಾಗ 2 ಈಪಿಸಿ ಎಂದರೆ ವಿದ್ಯುಜ್ಜನಿತ ಉತ್ಪಾದನೆಯ 2 ಶಿಷ್ಟಾಚಾರವಾಗಿದೆ ಇಲ್ಲಿ ಈಪಿಸಿ ಉತ್ಪಾದನೆ 2ಕ್ಕೆ ಸರಿಸಮವಾಗಿರುವ ಟ್ಯಾಗ್ಎಂಬ ಕೆಲವು ವಸ್ತುಗಳನ್ನು ನೀವು ಖರೀದಿಸಬೇಕಾಗುತ್ತದೆ ಮತ್ತು ನೀವು ಈಪಿಸಿ ಉತ್ಪಾದನೆ 2ಕ್ಕೆ ಸರಿಸಮವಾಗಿರುವ ಓದುವ ಮಾಪನವನ್ನು ನೀವು ಖರೀದಿಸಬೇಕಾಗುತ್ತದೆ ನೀವು ಈಪಿಸಿ 2 ರ ಬಗ್ಗೆ ಮಾತನಾಡುವಾಗ ಈ ಟ್ಯಾಗ್ ಕೂಡ ವಿಚಾರಕ್ಕೆ ಬರುತ್ತದೆ ಈಗ ನೀವು ಈ ಸ್ಥಿತಿ ಅಂದರೆ ಏನು ಎಂದು ಇನ್ನೂ ಹೆಚ್ಚು ವಿವರವಾಗಿ ನೋಡೋಣ ಈ ಸ್ಥಿತಿಗಳನ್ನು ಏ ಮತ್ತು ಬಿ ಸ್ಥಿತಿಗಳು ಎಂದು ಕರೆಯುತ್ತಾರೆ ಮತ್ತು ಮೂಲಭೂತವಾಗಿ ಟ್ಯಾಗ್ಗೆ ವಿದ್ಯುತ್ ಶಕ್ತಿ ಕೊಡುವಾಗ ಸ್ಥಿತಿ ಏ ಪೂರ್ವನಿಗದಿತ ಸ್ಥಿತಿಯಾಗಿದೆ ಬಿ ಸ್ಥಿತಿ ಆದಮೇಲೆ ಅಥವಾ ಏಯಿಂದ ಬಿಗೆ ಹೋದ ಮೇಲೆ ಅದು ಅದು ಏ ಸ್ಥಿತಿಗೆ ಹಿಂದೆ ಹೋಗುತ್ತದೆ ಹಾಗಾಗಿ ಅದು ಪೂರ್ವನಿಗದಿತ ಸ್ಥಿತಿ ನೀವು ವಿದ್ಯುತ್ ಶಕ್ತಿ ಕೊಡುವಾಗ ಅದು ಏ ಸ್ಥಿತಿಗೆ ಬರುತ್ತದೆ ಮತ್ತು ಕೆಲವು ಕೆಲಸಗಳನ್ನು ಮಾಡಿ ಅದು ಬಿ ಸ್ಥಿತಿಗೆ ಹೋಗುತ್ತದೆ ಮತ್ತು ಹಿಂದೆ ಬರುತ್ತದೆ ಹಾಗಾಗಿ ಮೂಲಭೂತವಾಗಿ ಇದನ್ನು ಗುರಿ ಏ ಮತ್ತು ಗುರಿ ಬಿ ಎಂದು ಕರೆಯುತ್ತಾರೆ ಹಾಗಾಗಿ ಪೂರ್ತಿ ವಿಚಾರ ಹೇಗೆ ಪ್ರಾರಂಭವಾಗುತ್ತದೆ ಎಂದು ನೋಡೋಣ ಓದುವ ಮಾಪನ ನಿಜವಾಗಿ ನಿಶ್ಚಿತ ಮೌಲ್ಯದ ಶಕ್ತಿಯನ್ನು ಪ್ರಸಾರ ಮಾಡಲು ಬಳಸುತ್ತದೆ ಅಲ್ಲವೇ ಆರ್ಎಫ್ ಶಕ್ತಿ ಮತ್ತು ಟ್ಯಾಗ್ ಈ ರೀತಿ ಸಣ್ಣದಾಗಿರುತ್ತದೆ ಟ್ಯಾಗ್ನೊಂದಿಗೆ ಟ್ಯಾಗ್ ಆಂಟೆನ್ನ ಕೂಡ ಸಂಯೋಜಿತವಾಗಿರುತ್ತದೆ ಇದು ಟ್ಯಾಗ್ ಚಿಪ್ ಮತ್ತು ಇದು ಟ್ಯಾಗ್ ಆಂಟೆನ್ನ ಮತ್ತು ಅಲ್ಲಿ ಬ್ಯಾಟರೀ ಇಲ್ಲ ನಾವು ಬ್ಯಾಟರೀ ರಹಿತ ಆರ್ಎಫ್ಐಡಿ ವ್ಯವಸ್ಥೆ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನೆನಪಿರಲಿ ಬ್ಯಾಟರೀ ನೆರವಿನ ವ್ಯವಸ್ಥೆ ಕೂಡ ಇದೇ ರೀತಿಯದ್ದಾಗಿದೆ ಅದು ಕೇವಲ ವ್ಯಾಪ್ತಿಯ ಸುಧಾರಣೆಗೆ ವಿದ್ಯುಜ್ಜನಿತ ಟ್ಯಾಗ್ ಗೆ ಕೇವಲ ವಿದ್ಯುತ್ ಶಕ್ತಿಯನ್ನು ಸಂಪರ್ಕಿಸುತ್ತದೆ ಆದರೆ ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ನಾವು ಸಂಪೂರ್ಣ ನಿಷ್ಕ್ರಿಯ ಟ್ಯಾಗ್ ನಿಂದ ಪ್ರಾರಂಭಿಸೋಣ ಓದುವ ಮಾಪನ ಶಕ್ತಿಯನ್ನು ಪ್ರಸಾರ ಮಾಡುತ್ತದೆ ಆರ್ಎಫ್ ಶಕ್ತಿಯನ್ನು ಹೊರ ಹಾಕುತ್ತದೆ ಆ ಆರ್ಎಫ್ ಶಕ್ತಿ ಈ ಟ್ಯಾಗ್ ಅನ್ನು ತಲುಪುತ್ತದೆ ನಾನು ಈ ರೀತಿ ಏಕ ತರಂಗವನ್ನು ತೋರಿಸುತ್ತೇನೆ ಶಕ್ತಿಯ ಸಾಗಾಟದ ತರಂಗ ಇದು ಆರ್ಎಫ್ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಹಾರ್ವೆಸ್ಟ್ ಮಾಡುವುದರಿಂದ ಇದನ್ನು ಆರಂಭಿಕ ಸಾಗಾಟದ ತರಂಗ ಎಂದು ಕರೆಯುತ್ತಾರೆ ಇದನ್ನು ನಾವು ಈಗಾಗಲೇ ಚರ್ಚೆ ಮಾಡಿರುವುದರಿಂದ ನಾನು ಇದರ ಒಳ ಹೋಗುವುದಿಲ್ಲ ಹಾಗಾಗಿ ನೀವು ಸಣ್ಣ ಮತ್ತು ಗ್ರೌಂಡ್ ಅನ್ನು ಉತ್ಪಾದಿಸುತ್ತೀರಿ ಮತ್ತು ಈ ಮತ್ತು ಗ್ರೌಂಡ್ ಇದು ಆರ್ಎಫ್ ಶಕ್ತಿಯಿಂದ ಉತ್ಪಾದಿಸಲ್ಪಟ್ಟಿದೆ ಆರಂಭಿಕ ಸಾಗಾಟದ ತರಂಗವನ್ನು ಬಳಸಿ ಆರ್ಎಫ್ಐಡಿ ಚಿಪ್ ಗೆ ಶಕ್ತಿ ತುಂಬಲಾಗುತ್ತದೆ ಮತ್ತು ಚಿಪ್ ಅನ್ನು ಏನು ಮಾಡಬೇಕು ಚಿಪ್ ಅಲ್ಲಿ ಈಪಿಸಿ ಸಂಕೇತವಿರುತ್ತದೆ ಈ ಈಪಿಸಿ ಸಂಕೇತ 96 ಬಿಐಟಿ ಅಗಲವಿರುತ್ತದೆ ಮತ್ತು ಮೊದಲ ಪ್ರಾರಂಭಿಕ ಸಾಗಾಟದ ತರಂಗವನ್ನು ಟ್ಯಾಗ್ ಗೆ ಶಕ್ತಿ ತುಂಬಲು ಬಳಸಲಾಗುತ್ತದೆ ಈ ಟ್ಯಾಗ್ ಚಿಪ್ ಗೆ ಶಕ್ತಿ ತುಂಬಿದ ಮೇಲೆ ಚಿಪ್ ಮೂಲವಾಗಿ ಈ ಮಾಹಿತಿಯನ್ನು ಓದುವ ಮಾಪನಕ್ಕೆ ಹಿಂದಿರುಗಿಸಬೇಕು ಈ ಬಾಣ ನೋಡಿ ಈ ಚಿಪ್ ಮುಂದೆ ಸೂಚಿಸುತ್ತಿರುವ ಬಾಣವನ್ನು ಬಳಸಿ ಮಾಹಿತಿಯನ್ನು ಓದುವ ಮಾಪನಕ್ಕೆ ಹಿಂದಿರುಗಿಸುವುದನ್ನು ಈ ಬಾಣ ಸ್ಪಷ್ಟವಾಗಿ ಸೂಚಿಸುತ್ತದೆ ಮುಂದೆ ಪ್ರಸಾರಿಸಿದ ತರಂಗವನ್ನು ಬಳಸಲು ಪ್ರಯತ್ನಿಸುವುದನ್ನು ಅದೇ ಬಾಣ ಸ್ಪಷ್ಟವಾಗಿ ಸೂಚಿಸುತ್ತಿದೆ ಮತ್ತು ಅದರ ಮಾಹಿತಿಯನ್ನು ಈ ಮುಂದೆ ಪ್ರಸಾರಿಸಿದ ತರಂಗಕ್ಕೆ ಹಿಂದೆ ಕೊಡುತ್ತದೆ ಅಂದರೆ ಅದು ಮಾಹಿತಿಯನ್ನು ಹಿಂದೆ ಬಿಸಾಡುತ್ತಿದೆ ಈಗ ಅದು ಮಾಹಿತಿಯನ್ನು ಹಿಂದೆ ಬಿಸಾಡುತ್ತಿದೆ ಇದೇನು ಮಾಡುತ್ತಿದೆ ಇದು ಇಲ್ಲಿ ಇಂಪಿಡೆನ್ಸ್ ಅನ್ನು ಬದಲಾಯಿಸುತ್ತಿದೆ ಹಾಗಾಗಿ ಇದು ತುಂಬಾ ಮುಖ್ಯವಾಗಿದೆ ಅದು ಪ್ರಸಾರ ಆದಾಗ ಓದುವ ಮಾಪನದ ಆಂಟೆನ್ನವನ್ನು ಟ್ರಾನ್ಸ್ಮಿಟರ್ ಆಂಟೆನ್ನವನ್ನು ಬದಲಾಯಿಸುತ್ತದೆ ತರಂಗ ಹೊರಹೋದಾಗ ಅದರ ಇಂಪಿಡೆನ್ಸ್ ಬದಲಾಗುತ್ತದೆ ಪ್ರತಿ ಬಾರಿ ಅಲ್ಲಿ ಡಿಜಿಟಲ್ ಮಾಹಿತಿ ಇರುತ್ತದೆ ಒಂದು ವೇಳೆ ಅದು 1 ಆಗಿದ್ದರೆ ಅದು ಹೆಚ್ಚಿನ ಇಂಪಿಡೆನ್ಸ್ಗೆ ಹೋಗುತ್ತದೆ ಒಂದು ವೇಳೆ ಡಿಜಿಟಲ್ 0 ಆಗಿದ್ದರೆ ಬಿಟ್ 0 ಕಡಿಮೆ ಇಂಪಿಡೆನ್ಸ್ಗೆ ಹೋಗುತ್ತದೆ ಮತ್ತು ಇದಕ್ಕೆ ಕಾರಣ ಓದುವ ಮಾಪನದಲ್ಲಿ ಸ್ವೀಕೃತವಾದ ಮಾಹಿತಿ ಸರಪಳಿ ಮತ್ತು ಮೂಲಭೂತವಾಗಿ ಆರ್ಎಫ್ಐಡಿ ಚಿಪ್ ಅದನ್ನು ಬಿಟ್ ಪ್ರವಾಹಕ್ಕೆ ವಿಸಂಕೇತಿಸುತ್ತದೆ ಈಗ ಈ ಮಾಹಿತಿ ಕಡಿಮೆ ಆಗುತ್ತದೆ ಯಾಕೆಂದರೆ ಓದುವ ಮಾಪನ ಯಾವತ್ತೂ ಟ್ಯಾಗ್ಗೆ ಮಾಹಿತಿಯನ್ನು ನಿರ್ದಿಷ್ಟ ಸ್ವರೂಪದಲ್ಲಿ ಕೊಡಲು ಹೇಳುತ್ತದೆ ಉದಾಹರಣೆಗೆ ಸಂಕೇತಿಕರಿಸುವುದು ಬಹಳ ಮುಖ್ಯ ಹಾಗಾಗಿ ಅದು ಏನೆಲ್ಲಾ ಮಾನದಂಡಗಳನ್ನು ಹಿಂದೆಕ್ಕೆ ನೀಡಬೇಕು ಎಂಬುದನ್ನು ಅದು ಹೇಳಬೇಕು ಅದರ ಬಗ್ಗೆ ನಾವು ಮುಂದೆ ಬರುವ ಅವಧಿಯಲ್ಲಿ ಮಾತನಾಡೋಣ ಗುರಿ ನಂತರ ಸಂಕೇತಿಕರಣ ಆಮೇಲೆ ವಿವಿಧ ಸ್ಲಾಟ್ಗಳ ಬಗ್ಗೆ ನೋಡೋಣ ಹಾಗಾಗಿ ಮುಖ್ಯವಾಗಿ ಈ ರಚನೆಯ ಮಾನದಂಡಗಳನ್ನು ಟ್ಯಾಗ್ ಗೆ ನೀಡಬೇಕು ಮತ್ತು ಟ್ಯಾಗ್ ಮೊದಲಿಗೆ ಸಾಗಾಟದ ತರಂಗಕ್ಕೆ ಶಕ್ತಿಯನ್ನು ತುಂಬಬೇಕು ಇದು ಚಿಪ್ ಗೆ ಶಕ್ತಿಯನ್ನು ತುಂಬುತ್ತದೆ ಈ ಶಕ್ತಿ ಯಿಂದ ಬರುತ್ತದೆ ಓದುವ ಮಾಪನವು ನಿರಂತರವಾಗಿ ವಿಸಂಕೇತಿಕರಿಸುತ್ತದೆ ಮತ್ತು ಅವಧಿಯ ಗುರಿಯನ್ನು ಸಂರಚಿಸುವಂತೆ ಹೇಳುತ್ತದೆ ವಿವಿಧ ಸ್ಲಾಟ್ಗಳನ್ನು ಮತ್ತು ಸಂಕೇತಿಕರಿಸಿದ ಮಾಹಿತಿಯನ್ನು ಹಿಂದಕ್ಕೆ ಕಳಿಸಬೇಕು ಎಂಬ ಈ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಈಗ ನಾವು ಈ 4 ನಿಯತಾಂಕಗಳನ್ನು ಒಂದಾದ ಮೇಲೆ ಒಂದರಂತೆ ಅರ್ಥ ಮಾಡಿಕೊಳ್ಳೋಣ ಮತ್ತು ನಂತರ ನಾವು ಈಪಿಸಿ ಉತ್ಪಾದನೆ 2 ಟ್ಯಾಗ್ರ ಪ್ರದರ್ಶನ ಭಾಗಕ್ಕೆ ಹೋಗೋಣ ಅಂದರೆ ಅಲ್ಲಿ ಮೂಲಭೂತವಾಗಿ ಈಪಿಸಿ ಉತ್ಪಾದನೆ 2 ಇದರ 4 ರ ತನಕ ಅವಧಿ ಇರಬಹುದು ಹಾಗಾಗಿ ಈ ಅವಧಿಯನ್ನು ಮೊದಲು ತೆಗೆದುಕೊಳ್ಳೋಣ ಅಲ್ಲಿ 4 ರ ತನಕ ಅವಧಿ ಇರುತ್ತದೆ ಮತ್ತು ಅವಧಿ ಪ್ರಾರಂಭದಲ್ಲಿ 2 ಉದ್ದೇಶಗಳ ಭೇಟಿ ಮಾಡುತ್ತದೆ ಒಂದು ಉದ್ದೇಶ ಟ್ಯಾಗ್ ಪದೇ ಪದೇ ಎಷ್ಟು ಬಾರಿ ಓದುವ ಮಾಪನದ ಪ್ರಶ್ನೆಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನಿರ್ಧರಿಸುವುದು ಇದು ಒಂದು ಉದ್ದೇಶವಾಗಿದೆ ಎರಡನೆಯ ಉದ್ದೇಶವೆಂದರೆ ಅದು ಬಹು ಓದುವ ಮಾಪನಕ್ಕೆ ಸ್ವತಂತ್ರವಾಗಿ ದಾಸ್ತಾನುಗಳನ್ನು ನಡೆಸಲು ಬಿಡುತ್ತದೆಯೇ ಎಂಬುದು ಆಗಿರುತ್ತದೆ ಎಷ್ಟು ಸುಂದರವಾಗಿ ಅದು ಕೆಲಸವನ್ನು ಮಾಡಬಹುದು ಅಂದರೆ ಸರಳವಾಗಿ ಒಂದು ವೇಳೆ ಅಲ್ಲಿ ಓದುವ ಮಾಪನ ಏ ಮತ್ತು ಓದುವ ಮಾಪನ ಬಿ ಇದ್ದರೆ ಅಲ್ಲಿ ಏಕ ಟ್ಯಾಗ್ ಇರುತ್ತದೆ ಅದನ್ನು ನಾನು ಈ ರೀತಿ ತೋರಿಸುತ್ತೇನೆ ಅಲ್ಲಿ ಏಕ ಟ್ಯಾಗ್ ಇದೆ ಮತ್ತು ಓದುವ ಮಾಪನ ಏ ಹಾಗೂ ಓದುವ ಮಾಪನ ಬಿ ಇವೆರಡೂ ಕೂಡ ಅದೇ ಒಂದೇ ಟ್ಯಾಗ್ ಅನ್ನು ಪ್ರಶ್ನಿಸುತ್ತಿದೆ ಇಲ್ಲಿ ಬ್ಯಾಟರೀ ಇಲ್ಲದೆ ಇರುವುದು ಒಂದು ಸವಾಲು ಆರ್ಎಫ್ಐಡಿ ನಿಷ್ಕ್ರಿಯ ಟ್ಯಾಗ್ ನಲ್ಲಿ ಬ್ಯಾಟರೀ ಇಲ್ಲ ಓದುವ ಮಾಪನ ಈಗಾಗಲೇ ವಿದ್ಯುತ್ ಚಾಲಿತವಾಗಿರುವುದರಿಂದ ನೀವು ಹೇಗಾದರೂ ಮಾಡಿ ಮೊದಲಿಗೆ ಪ್ರಸಾರ ಮಾಡಿದ್ದೀರಿ ಹಾಗೂ ಟ್ಯಾಗ್ ಕೂಡ ವಿದ್ಯುತ್ ಚಾಲಿತವಾಗಿದೆ ಎಂದಿಟ್ಟುಕೊಳ್ಳೋಣ ಹಾಗಾಗಿ ಟ್ಯಾಗ್ನಲ್ಲಿ ವಿದ್ಯುದಾವೇಶ ಲಭ್ಯವಿದೆ ಮತ್ತು ನಾನು ಮೊದಲು ಉಲ್ಲೇಖಿಸಿದಂತೆ ಟ್ಯಾಗ್ ವಿದ್ಯುತ್ ಚಾಲಿತವಾದಾಗ ವಾಸ್ತವವಾಗಿ ಗುರಿ ಏಯು ಪೂರ್ವನಿಗದಿತ ಸ್ಥಿತಿಯಾಗಿರುತ್ತದೆ ಈಗ ಅದು ಇದೆ ಮತ್ತು ಬಿ ಯನ್ನು ಕೂಡ ಓದಿ ಮುಗಿಸಿದೆ ಹಾಗೂ ಇವೆರಡು ಜಾಗದಲ್ಲಿ 2 ಬೇರೆ ಬೇರೆ ಜಾಗದಲ್ಲಿ ಈಪಿಸಿ ಉತ್ಪಾದನೆ 2 ಸಂಕೇತವನ್ನು ಹುಡುಕಬೇಕು ಅದನ್ನು ಓದಬೇಕು ಮತ್ತು ಆ ಟ್ಯಾಗ್ ಅನ್ನು ಪ್ರಶ್ನಿಸುತ್ತಿರುವಾಗ ಹಲವು ಓದುವ ಮಾಪನವು ನಿರ್ದಿಷ್ಟ ಸಮಯದ ಒಳಗೆ ಓದಲು ಆಗುವಂತಹ ಕಾರ್ಯ ವಿಧಾನದ ಅವಶ್ಯಕತೆಯಿದೆ ಮತ್ತು ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರುವುದು ನೀವು ಟ್ಯಾಗ್ ನಲ್ಲಿ ಏನೋ ಸಂರಚಿಸುತ್ತಿದ್ದೀರಿ ಎಂದು ಸುಮ್ಮನೆ ಟ್ಯಾಗ್ಗೆ ಹೇಳಿ ಅದೇನೆಂದರೆ ನೀವು ಏ ಸ್ಥಿತಿಯಲ್ಲಿ ಇದ್ದಾಗ ನನಗೆ ಪ್ರತಿಕ್ರಿಯಿಸಬೇಕು ಓದುವ ಮಾಪನ ಏ ಅದನ್ನು ಹೇಳಬಹುದು ಮತ್ತು ಬಿ ಯು ಬಿ ಸ್ಥಿತಿಯಲ್ಲಿ ಇದ್ದಾಗ ನನಗೆ ಪ್ರತಿಕ್ರಿಯಿಸು ಎಂದು ಹೇಳಬಹುದು ಇದು ಒಂದು ವಿಚಾರ ಹಾಗಾಗಿ ಮೂಲಭೂತವಾಗಿ ಅದು ಏ ಸ್ಥಿತಿಯಲ್ಲಿ ಇದ್ದಾಗಲೆಲ್ಲಾ ಓದುವ ಮಾಪನ ಏ ಗೆ ಅದು ತ್ವರಿತವಾಗಿ ಓದಿ ಹೇಳುತ್ತದೆ ಮತ್ತು ಅದು ಸ್ಥಿತಿ ಬಿ ಗೆ ಹೋಗುತ್ತದೆ ಮತ್ತು ಓದುವ ಮಾಪನ ಬಿ ಯನ್ನು ಬಿ ಸ್ಥಿತಿಯಲ್ಲಿ ಇದ್ದಾಗ ಸುಮ್ಮನೆ ಅದನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆ ಕ್ಷಣದಲ್ಲಿ ಈ ನಿರ್ದಿಷ್ಟ ಟ್ಯಾಗ್ ಅನ್ನು ಏ ಓದುವುದಿಲ್ಲ ಇದು ಒಳ್ಳೆಯ ವಿಚಾರ ಅದಕ್ಕಾಗಿ ಅವಧಿಗಳು ಮತ್ತು ಗುರಿ ಇರುವುದು ಹಾಗಾದರೆ ಅವಧಿಗಳೆಂದರೇನು ಅವಧಿಗಳಿಗೆ ಹೋಗುವ ಮೊದಲು ನಾವು ಸ್ವಲ್ಪ ಸಮಯವನ್ನು ನಿಶ್ಚಿತ ಸಮಯದ ಬಗ್ಗೆ ಕಳೆಯೋಣ ನಿಶ್ಚಿತ ಸಮಯವೆಂದರೆ ಪೂರ್ವನಿಗದಿತ ಸ್ಥಿತಿಯು ಗುರಿ ಏ ಆಗಿದ್ದಾಗ ಓದುವ ಮಾಪನ ಏಯನ್ನು ಓದಲು ಬಯಸುತ್ತೀರಿ ಈ ಚಿತ್ರಕ್ಕೆ ನೀವು ಹಿಂದಿರುಗಿದರೆ ಇಲ್ಲಿ ನೀವು ಓದುವ ಮಾಪನ ಏ ಯು ಗುರಿಯಲ್ಲಿದ್ದಾಗ ಓದಲು ಬಯಸುತ್ತೀರಿ ನಂತರ ಟ್ಯಾಗ್ ಗುರಿ ಬಿ ಗೆ ಹೋಗಲು ನಿರ್ಧರಿಸುತ್ತದೆ ಮತ್ತು ಗುರಿ ಬಿ ಯಲ್ಲಿ ಓದುವ ಮಾಪನ ಬಿ ಸ್ಥಿತಿಯನ್ನು ಓದುತ್ತದೆ ನಿಮಗೆ ಈ ಬಿ ಸ್ಥಿತಿ ತಕ್ಷಣ ಏ ಸ್ಥಿತಿಗೆ ಬರಲು ಬೇಡ ಇಲ್ಲವೇ ಒಂದು ವೇಳೆ ನೀವು ಏ ಸ್ಥಿತಿಯಲ್ಲಿ ಇದ್ದರೆ ನಿಮಗೆ ಅದನ್ನು ಓದಿ ನಂತರ ನೀವು ಬಿ ಸ್ಥಿತಿಗೆ ಹೋಗಿ ಅಲ್ಲಿರಲು ಬಯಸುತ್ತೀರಿ ಆದ್ದರಿಂದ ಆ ಟ್ಯಾಗ್ ಆ ಸ್ಥಿತಿಯಲ್ಲಿ ಬಿ ಗುರಿಯಲ್ಲಿ ವ್ಯಯ ಮಾಡುವ ಆ ಒಟ್ಟಾದ ಸಮಯವನ್ನು ನಿರ್ದಿಷ್ಟ ಸಮಯ ಎಂದು ಉಲ್ಲೇಖಿಸುತ್ತೇವೆ ಎಷ್ಟು ಸುಂದರವಾಗಿದೆ ಮತ್ತೆ ಅದು ನಮಗೆ ಯಾಕೆ ಬೇಕು ಎಂದು ನಾವು ಹೇಳಿದ್ದೇವೆ ಅಲ್ಲವೇ ಮತ್ತು ನೀವು ಹಲವು ಓದುವ ಮಾಪನ ಆಗಿರುತ್ತೀರಿ ಮತ್ತು ಇದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಇದು ಉತ್ಪಾದಕರ ನಿಯಂತ್ರಣದಲ್ಲಿರುವುದು ಅವರು ನಿರ್ದಿಷ್ಟ ಸಮಯ ಎಷ್ಟಿರಬೇಕೆಂದು ನಿರ್ಧರಿಸುತ್ತಾರೆ ಅವಧಿಯ ಸಮಯವು ಖಂಡಿತವಾಗಿ ನಿಮ್ಮ ನಿಯಂತ್ರಣದಲ್ಲಿದೆ ಯಾರು ಓದಬೇಕು ಎಂಬ ಅವಧಿಯು ನಿಯಂತ್ರಣದಲ್ಲಿದೆ ಮತ್ತು ಟ್ಯಾಗ್ ವಿದ್ಯುತ್ ಚಾಲಿತವಾದ ಮೇಲೆ ಓದುವ ಮಾಪನ ಅವಧಿಯನ್ನು ಒದಗಿಸುತ್ತದೆ ಹಾಗಾಗಿ ಅದನ್ನು ನಾವು ಅವಧಿಯ ಬಗ್ಗೆ ಹೇಳಲು ಬಯಸಿದ್ದೆವು ಹಾಗಾಗಿ ಓದುವ ಮಾಪನದ ಪ್ರಶ್ನೆಗೆ ಪದೇ ಪದೇ ಟ್ಯಾಗ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಒಂದು ಅವಶ್ಯಕತೆಯು ಕೂಡ ಒಂದು ಉದ್ದೇಶ ಸ್ವತಂತ್ರ ದಾಸ್ತಾನನ್ನು ನಿರ್ವಹಿಸಲು ಹಲವು ಓದುವ ಮಾಪನವನ್ನು ಅನುಮತಿಸುವುದು ಇನ್ನೊಂದು ಉದ್ದೇಶ ಈ ಗುರಿಯ ಬೇರೆ ಉಪಯೋಗವೇನು ಹಲವು ಓದುವ ಮಾಪನದಿಂದ ಚಿತ್ರಣವನ್ನು ಸಂಕೀರ್ಣ ಮಾಡಿಕೊಳ್ಳಬೇಡಿ ಒಂದು ವೇಳೆ ಕೇವಲ ಒಂದು ಓದುವ ಮಾಪನ ಇದ್ದರೂ ಕೂಡ ಮತ್ತು ನೀವು ಹಲವು ಬಾರಿ ಟ್ಯಾಗ್ ಅನ್ನು ಓದಲು ಬಯಸಿದರೂ ಕೂಡ ಇದನ್ನು ಸಂಕೀರ್ಣ ಮಾಡಿಕೊಳ್ಳಬೇಡಿ ಆದರೂ ಸಹ ಅವಧಿಯು ಉಪಯುಕ್ತವಾಗುತ್ತದೆ ನಿಮ್ಮಲ್ಲಿ ಗುರಿ ಏ ಇದೆ ನಿಮ್ಮಲ್ಲಿ ಗುರಿ ಬಿ ಇದೆ ಮತ್ತು ನೀವು ಈ ಗುರಿಯನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು ಹಾಗಾಗಿ ನಾವು ಈ ರೀತಿಯ ಚಿಪ್ ನಂತಹ ಸುಂದರ ಚಿತ್ರಣಕ್ಕೆ ಹಿಂದೆ ಹೋಗೋಣ ಮತ್ತು ಈ ಚಿಪ್ ನೊಳಗೆ ಇದು ಆಗುತ್ತಿದೆ ಮತ್ತು ಒಂದು ವೇಳೆ ಏಕ ಓದುವ ಮಾಪನ ಇದ್ದ ಸಂದರ್ಭದಲ್ಲಿ ಅದನ್ನು ಓದಿ ಎಂದು ಹೇಳುತ್ತೀರಿ ಓದುವ ಮಾಪನವು ಟ್ಯಾಗ್ ಅನ್ನು ಸಂರಚಿಸಲು ಹೇಳುತ್ತದೆ ಮತ್ತು ಗುರಿ ಏ ಮಾತ್ರ ಅಲ್ಲ ಗುರಿ ಬಿಗೆ ಕೂಡ ನಿಮ್ಮ ಈಪಿಸಿ ಉತ್ಪಾದನೆ 2 ನ್ನು ಕೊಡಲು ಹೇಳುತ್ತದೆ ಹಾಗಾಗಿ ನೀವು ದ್ವಿ ಗುರಿ ಬಗ್ಗೆ ಮಾತನಾಡಬಹುದು ನೀವು ಏಕ ಗುರಿಯ ಬಗ್ಗೆ ಮತ್ತು ಸಂಯೋಜನೆ ಬಗ್ಗೆ ಕೂಡ ಮಾತನಾಡಬಹುದು ಹಾಗಾಗಿ ನಿಮ್ಮಲ್ಲಿ ನಿರ್ದಿಷ್ಟ ಸಮಯದ ಬಗ್ಗೆ ನಿಯಂತ್ರಣವಿಲ್ಲದಿದ್ದರೆ ನಿಮಗೆ ಟ್ಯಾಗ್ ಗೆ ನಿರ್ದಿಷ್ಟ ಅವಧಿಯಲ್ಲಿ ಇರುವಂತೆ ಸೂಚಿಸುವ ಅವಕಾಶವಿದೆ ಅವಧಿಯು ನಿಮ್ಮ ನಿಯಂತ್ರಣದಲ್ಲಿರುತ್ತದೆ ಹಾಗಾಗಿ 4 ಬಗೆಯ ಅವಧಿಗಳಿರುತ್ತವೆ ಅದರಲ್ಲಿ ಒಂದು ಅವಧಿ 0 ಇದರಲ್ಲಿ ಪ್ರತಿ ಬಾರಿ ವಿದ್ಯುತ್ ಶಕ್ತಿ ಆಫ್ ಆದಾಗ ಯಾವುದೇ ನಿರ್ದಿಷ್ಟ ಟ್ಯಾಗ್ ಮರುಹೊಂದಣೆಯಾಗುವುದಿಲ್ಲ ಯಾವುದೇ ನಿರ್ದಿಷ್ಟ ಟ್ಯಾಗ್ 0 ಆಗುವುದಿಲ್ಲ ಅಂದರೆ ಈ ಭಾಗ ನಿಜವಾಗಿ ಕಟ್ ಆಫ್ ಆಗುತ್ತದೆ ನೀವು ಬಿ ಗೆ ಹೋಗುವುದಿಲ್ಲ ಮತ್ತು ಪ್ರತಿ ಬಾರಿ ಟ್ಯಾಗ್ ಅದರಷ್ಟಕ್ಕೆ ವಿದ್ಯುತ್ ಚಾಲಿತವಾಗುತ್ತದೆ ಮತ್ತು ಟ್ಯಾಗ್ ಅನ್ನು ಮರುಹೊಂದಿಸುತ್ತದೆ ಹಾಗಾಗಿ ಪ್ರತಿ ಬಾರಿ ಅಲ್ಲಿ ವಿದ್ಯುತ್ ಚಾಲಿತವಾದಾಗ ಟ್ಯಾಗ್ ಮರುಹೊಂದಣೆಯಾಗುತ್ತದೆ ಹಾಗೂ ಅಲ್ಲಿ ಅವಧಿ 1 ಇದೆ ಅವಧಿ 1 ಇದು 500 ಮಿಲಿ ಸೆಕೆಂಡ್ ನಿಂದ 5 ಸೆಕೆಂಡ್ ಮತ್ತು 2 ಹಾಗೂ 3 ರ ಅವಧಿ ಕನಿಷ್ಠ ಪಕ್ಷ 2 ಸೆಕೆಂಡ್ ಅಥವಾ ಏನೋ ಒಂದು 2 ರ ಮಧ್ಯೆ ಇರುತ್ತದೆ ಹಾಗಾಗಿ ಅದು ದ್ವಿ ಗುರಿಯ ಬಗ್ಗೆ ಆಗಿರುತ್ತದೆ ನೀವು ಏಕ ಗುರಿಯ ಬಗ್ಗೆ ಮಾತನಾಡಬಹುದು ನೀವು ನಿಗ್ರಹದೊಂದಿಗೆ ಏಕ ಗುರಿಯನ್ನು ಕೂಡ ಹೊಂದಬಹುದು ಎಂಬುದು ಇನ್ನೊಂದು ಸಾಧ್ಯತೆ ಮತ್ತು ನೀವು ಮೂಲವಾಗಿ ದ್ವಿ ಏಕ ಗುರಿಯ ಅವಧಿ 1ರ ಬಗ್ಗೆ ಮಾತನಾಡಬಹುದು ನೀವು ಏಕ ಗುರಿಯ ಅವಧಿ 1 ರ ಬಗ್ಗೆ ಕೂಡ ಮಾತನಾಡಬಹುದು ನೀವು ಏಕ ಗುರಿಯ ಅವಧಿ 2 ಅಥವಾ 3 ರ ಬಗ್ಗೆ ಕೂಡ ಮಾತನಾಡಬಹುದು ನೀವು ನಿಗ್ರಹದೊಂದಿಗೆ ಏಕ ಗುರಿಯನ್ನು ಕೂಡ ಹೊಂದಬಹುದು ಹಾಗಾಗಿ ಇವೆಲ್ಲವೂ ಸಾಧ್ಯವಿದೆ ನಿಮ್ಮ ಐಓಟಿ ಉಪಯೋಗಗಳಲ್ಲಿ ಬಳಸಲು ಬೇಕಾಗಿರುವ ವಿವಿಧ ಟ್ಯಾಗ್ ಗೆ ಸಂಬಂಧಿಸಿ ಸಂರಚನೆಯನ್ನು ಮಾಡಲು ನಾನು ನಿಮಗೆ ಈ ಅವಧಿ ಮತ್ತು ಗುರಿಯ ಬಗ್ಗೆ ಸ್ವಲ್ಪ ಸಾಕಷ್ಟು ಓದಿಕೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಕೇವಲ ಸಂಕ್ಷಿಪ್ತವಾಗಿ ಓದಿಕೊಳ್ಳಿ ಒಂದು ವೇಳೆ ದ್ವಿ ಗುರಿಯ ಬಗ್ಗೆ ಮಾತನಾಡಿದರೆ ಟ್ಯಾಗ್ ಅವಧಿಯ ಪ್ರಭಾವವಿಲ್ಲದೆ ಅದು ಏ ಅಥವಾ ಬಿ ಎಂಬುದನ್ನು ಲೆಕ್ಕಿಸದೆ ನಿರಂತರವಾಗಿ ಓದುತ್ತದೆ ಹಾಗಾಗಿ ನೀವು ದ್ವಿ ಗುರಿಯ ಅವಧಿಯ ಬಗ್ಗೆ ಮಾತನಾಡುವಾಗ ಏಕ ಗುರಿಯ ಅವಧಿ 1 ಕ್ಕೆ ಅರ್ಥವಿಲ್ಲ ಟ್ಯಾಗ್ ಓದುತ್ತದೆ ಮತ್ತು ಏ ನಿಂದ ಚಲಿಸುತ್ತದೆ ಅದು ಬಿ ಗೆ ಚಲಿಸುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಅದು ಏ ಗೆ ಹಿಂದಿರುಗುತ್ತದೆ ಮತ್ತು ಇನ್ನೊಮ್ಮೆ ಬಿ ಯನ್ನು ಓದುತ್ತದೆ ಹಾಗಾಗಿ ನೀವು ಇಲ್ಲಿ ಮಾತ್ರ ಓದುತ್ತೀರಿ ನಾನು ನಿಮಗೆ ಉಲ್ಲೇಖಿಸಿದಂತೆ 500 ಮಿಲಿ ಸೆಕೆಂಡ್ ನಿಂದ 5 ಸೆಕೆಂಡ್ ಅದು ಬಿ ಗೆ ಹೋಗುತ್ತದೆ ಮತ್ತು ಹಿಂದೆ ಬರುತ್ತದೆ ಮತ್ತು ಮತ್ತೊಮ್ಮೆ ಈ ಟ್ಯಾಗ್ ಅನ್ನು ಓದುತ್ತದೆ ನೀವು ಅದನ್ನು ಅವಧಿ 1 ಕ್ಕೆ ಹಾಕುವಾಗ ಇದು ಒಂದು ರೀತಿ ಎಂದು ನಾನು ನಿಮಗೆ ಉಲ್ಲೇಖಿಸುತ್ತೇನೆ ಹಾಗಾಗಿ ಓದುವ ಮಾಪನದ ಹುಡುಕಾಟದ ರೀತಿಯನ್ನು ಅವಧಿ 2 ಇಲ್ಲವೇ 3 ರೊಂದಿಗೆ ಏಕ ಗುರಿಗೆ ಜೋಡಿಸಿದರೆ ಟ್ಯಾಗ್ ಒಮ್ಮೆ ಓದುತ್ತದೆ ಮತ್ತೆ ಬಿ ಸ್ಥಿತಿಗೆ ಬದಲಾಯಿಸುತ್ತದೆ ಮತ್ತು ನಂತರ ಅದು ಪೂರ್ತಿ ಅವಧಿ ಸುಮ್ಮನೆ ಇರುತ್ತದೆ ಅದು ಓದುವ ಕ್ಷೇತ್ರದಲ್ಲಿದೆ ಅಲ್ಲಿ ಅದು ಸುಮ್ಮನೆ ಇರುತ್ತದೆ ಒಮ್ಮೆ ಟ್ಯಾಗ್ ಓದುವ ಕ್ಷೇತ್ರದಿಂದ ಹೊರ ಹೋದಾಗ ಅದಕ್ಕೆ 2 ಸೆಕೆಂಡ್second0 ಅವಧಿಯ ನಿರ್ದಿಷ್ಟ ಕಾಲಾವಕಾಶವಿರುತ್ತದೆ ಗರಿಷ್ಠ ಮಿತಿಯಿರುವುದಿಲ್ಲ ಈಗ ನಿಗ್ರಹದೊಂದಿಗೆ ಏಕ ಗುರಿಯನ್ನು ಬಳಸುತ್ತೇವೆ ಎಂದು ನೀವು ಹೇಳುವಾಗ ಅದು ಅವಧಿ 2 ಮತ್ತು 3 ರ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಅದು ಓದುವ ಕ್ಷೇತ್ರದಲ್ಲಿ ಸುಮ್ಮನೆ ಇರುತ್ತದೆ ಒಮ್ಮೆ ದಾಸ್ತಾನು ಉಳಿದ ಟ್ಯಾಗ್ ಅನ್ನು ಅನುಮತಿಸಿದ ಮೇಲೆ ಓದಲು ಸುಲಭವಾಗುತ್ತದೆ ಮತ್ತು ಅದರ ಉಪಯೋಗವನ್ನು ನೋಡಬಹುದು ಇದರ ಉಪಯೋಗವನ್ನು ನೋಡುತ್ತೀರಿ ನಿಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಟ್ಯಾಗ್ ಇರುವಾಗ ನಿಮಗೆ ಒಂದೇ ಟ್ಯಾಗ್ ನಿರಂತರವಾಗಿ ಹಿಂದೆ ಬರುವುದು ಬೇಡ ಒಂದು ವೇಳೆ ಅದು ಒಮ್ಮೆ ಓದಿದರೆ ಅದು ಆಶ್ಚರ್ಯವಾಗಿ ಅದರ ಕೆಲಸವಾಗಿದೆ ಎಂದು ಅರಿತುಕೊಂಡು ಮತ್ತು ಅದು ಇನ್ನೊಮ್ಮೆ ಪ್ರತಿಕ್ರಿಯಿಸಬಾರದು ಹಾಗೂ ಉಳಿದ ಟ್ಯಾಗ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಬಿಡಬೇಕು ನಿಮಗೆ ಏಕ ಗುರಿಯನ್ನು ನಿಗ್ರಹದೊಂದಿಗೆ ಬಳಸಲು ಇರಬಹುದು ನೀವು ನಿಗ್ರಹದೊಂದಿಗೆ ಏಕ ಗುರಿಯನ್ನು ಬಳಸುತ್ತೀರಿ ಹಾಗಾಗಿ ನಿಮಗೆ ಪ್ರಯೋಜನವಾಗುತ್ತದೆ ನಿಮಗೆ ಅವಧಿ 2 ಮತ್ತು 3 ರ ಪ್ರಯೋಜನವಾಗುತ್ತದೆ ಒಮ್ಮೆ ದಾಸ್ತನಾದರೆ ಓದುವ ಕ್ಷೇತ್ರದಲ್ಲಿ ಅದು ಸುಮ್ಮನೆ ಇರುತ್ತದೆ ಉಳಿದ ಟ್ಯಾಗ್ ಅದನ್ನು ಓದುವ ಹಾಗೆ ಅದು ನಿಮಗೆ ಅವಧಿ 1 ರ ಪ್ರಯೋಜನವನ್ನು ನೀಡುತ್ತದೆ ಅದು ಓದುವ ಮಾಪನದ ಯಾವುದೇ ಪ್ರಶ್ನೆಗೆ ಲಭಿಸುವಂತೆ ತಕ್ಷಣ ಏ ಗೆ ಹಿಂದಿರುಗುತ್ತದೆ ಪ್ರದರ್ಶನ ಮುಗಿಸಿದ ಮೇಲೆ ಇನ್ನೆರಡು ಮುಖ್ಯವಾದ ನಿಯತಾಂಕವು ಆರ್ಎಸ್ಎಸ್ಐ ಮತ್ತು ಫೇಸ್ಗೆ ಅನುಗುಣವಾಗಿರುತ್ತದೆ ಪ್ರದರ್ಶನಕ್ಕೆ ಮುಂದೆ ಹೋಗುವ ಮೊದಲು ಆರ್ಎಫ್ಐಡಿ ಟ್ಯಾಗ್ ಗೆ ಜ್ಞಾಪಕ ಇದೆ ಮತ್ತು ನಿಮಗೆ ಸಣ್ಣ ಚಿಪ್ ಒಳಗೆ ಇರುವ ವಿವಿಧ ರೀತಿಯ ಜ್ಞಾಪಕ ಬ್ಯಾಂಕ್ ಬಗ್ಗೆ ತಿಳಿದಿರಬೇಕು ಅದರಲ್ಲಿ ಒಂದು ಮೀಸಲಿಡಿಸಿದ ಜ್ಞಾಪಕವಾಗಿದೆ ಮೀಸಲಿಡಿಸಿದ ಜ್ಞಾಪಕವನ್ನು ಯಾವುದೇ ಗುಪ್ತಪದವನ್ನು ಸಂಗ್ರಹಿಸಲು ಬಳಸಬಹುದು ನಿಮಗೆ ಗುಪ್ತಪದವನ್ನು ರಕ್ಷಿಸಲು ನೀವು ಅದನ್ನು ಮೂಲಭೂತವಾಗಿ ಈ ಚಿಪ್ ಒಳಗೆ ಇರುವ ಮೀಸಲಿಡಿಸಿದ ಜ್ಞಾಪಕಕ್ಕೆ ಹಾಕಬಹುದು ಹಾಗಾಗಿ ಜ್ಞಾಪಕ ಬ್ಯಾಂಕ್ ಸಂಗ್ರಾಹಕದಲ್ಲಿ ಕೊಲ್ಲು ಗುಪ್ತಪದ ಮತ್ತು ಪ್ರವೇಶ ಗುಪ್ತಪದ ಇರುತ್ತದೆ ಹಾಗಾಗಿ ಎಲ್ಲ ಗುಪ್ತಪದಕ್ಕೆ ಸಂಬಂಧಿಸಿದ ಭಾಗಗಳನ್ನು ಮೀಸಲಿಡಿಸಿದ ಜ್ಞಾಪಕದಲ್ಲಿ ಸಂಗ್ರಹಿಸಲಾಗುತ್ತದೆ ಕೊಲ್ಲು ಗುಪ್ತಪದ ಶಾಶ್ವತವಾಗಿ ನಿಷ್ಕ್ರಿಯಗೊಳಿಸುತ್ತದೆ ಅಲ್ಲಿರುವ ಕೊಲ್ಲು ಆಜ್ಞೆ ಎಂಬುದು ಯಾವುದೇ ಹೊತ್ತಿನಲ್ಲಿ ನಿಷ್ಕ್ರಿಯಗೊಳ್ಳುತ್ತದೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಟ್ಯಾಗ್ನಿಂದ ಆ ಆಜ್ಞೆಯನ್ನು ಕಳುಹಿಸದಂತೆ ಜಾಗರೂಕರಾಗಿರಬೇಕು ಮತ್ತು ಪ್ರವೇಶ ಗುಪ್ತಪದವು ಟ್ಯಾಗ್ ನ ಓದುವ ಹಾಗೂ ಬರೆಯುವ ಸಾಮರ್ಥ್ಯಕ್ಕೆ ಬೀಗ ಹಾಕಲು ಮತ್ತು ಬೀಗ ತೆಗೆಯಲು ರಚನೆಯಾಗಿದೆ ಹಾಗಾಗಿ ಮೂಲಭೂತವಾಗಿ ಮೀಸಲಿಡಿಸಿದ ಜ್ಞಾಪಕದ ಎಲ್ಲಾ ಭಾಗಗಳಲ್ಲಿ ನಿಮಗೆ ಟ್ಯಾಗ್ನ ಪ್ರವೇಶ ನಿಯಂತ್ರಣವಿದೆ ಈ ಜ್ಞಾಪಕ ಬ್ಯಾಂಕ್ನ್ನು ಕೇವಲ ಬರೆಯಲು ಬಳಸಲಾಗುತ್ತದೆ ನೀವು ನಿಶ್ಚಿತ ಗುಪ್ತಪದವನ್ನು ಸೂಚಿಸಬಹುದು ಹೆಚ್ಚಿನ ಬಳಕೆದಾರರು ತಮ್ಮ ಉಪಯೋಗದಲ್ಲಿ ಸೂಕ್ಷ್ಮ ಮಾಹಿತಿ ಇರದಿದ್ದರೆ ಈ ಜ್ಞಾಪಕ ಜಾಗವನ್ನು ಬಳಸುವುದಿಲ್ಲ ಎರಡನೆಯ ವಿಧದ ಜ್ಞಾಪಕ ಈಪಿಸಿ ಜ್ಞಾಪಕವಾಗಿದೆ ಇದು ಜ್ಞಾಪಕ ಬ್ಯಾಂಕ್ ಆಗಿದೆ ಇದು ವಿದ್ಯುಜ್ಜನಿತ ಉತ್ಪನ್ನದ ಸಂಕೇತ ಜ್ಞಾಪಕವನ್ನು ಸಂಗ್ರಹಿಸುತ್ತದೆ ಮೂಲಭೂತವಾಗಿ ಅದು 96 ಬಿಟ್ಸ್ ಅಗಲ ಮತ್ತು ಇದು 96 ಬೈಟ್ ಉದ್ದವಾಗಿರುತ್ತದೆ ಇದರಲ್ಲಿ ಬರೆಯಬಹುದು ನೀವು ಈ ಜ್ಞಾಪಕದಲ್ಲಿ ಬರೆಯಬಹುದು ಈಪಿಸಿ ಜ್ಞಾಪಕ ಭಾಗವನ್ನು ಸಾಮಾನ್ಯವಾಗಿ ಹೆಚ್ಚಿನ ಉಪಯೋಗದಲ್ಲಿ ಬಳಸಲಾಗುತ್ತದೆ ಹಾಗಾಗಿ ನಾವು ಈಪಿಸಿ ಜ್ಞಾಪಕದ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ ಮತ್ತು ಅಲ್ಲಿ ಕೆಲವು ಟ್ಯಾಗ್ಗಳಿವೆ ಅವು ಬಳಕೆದಾರ ಜ್ಞಾಪಕದಿಂದ ಈಪಿಸಿ ಜ್ಞಾಪಕಕ್ಕೆ ಹೆಚ್ಚಿನ ಬಿಟ್ಗಳ ಸಾಮರ್ಥ್ಯವಿದೆ ಹಾಗಾಗಿ ನಿಮಗೆ ಈಪಿಸಿ ಜ್ಞಾಪಕಕ್ಕೆ ಹೆಚ್ಚಿನ ಬಿಟ್ಸ್ ಬೇಕಿದ್ದರೆ ಅದನ್ನು ಮಾಡಬಹುದು ಮತ್ತು ಅಲ್ಲಿ ಮೀಸಲಿಡಿಸಿದ ಜ್ಞಾಪಕ ಮತ್ತು ಈಪಿಸಿ ಜ್ಞಾಪಕದ ನಂತರ ಟಿಐಡಿ ಜ್ಞಾಪಕವೆಂಬ ಇನ್ನೊಂದು ಜ್ಞಾಪಕವಿದೆ ಹಾಗಾಗಿ ಇದು ಒಂದು ಇದು ಎರಡು ಮತ್ತು ಇದು 3 ಟಿಐಡಿ ಜ್ಞಾಪಕವಾಗಿದೆ ಈ ಚಿಪ್ ವಿಶಿಷ್ಟ ಐಡಿಯನ್ನು ಸಂಗ್ರಹಿಸಲು ಬಳಕೆಯಾಗುತ್ತದೆ ಇದು ಉತ್ಪಾದಕರಿಂದ ಬರುತ್ತದೆ ಉದಾಹರಣೆಗೆ ಜಾಲ ಸಂಪರ್ಕದ ಕಾಗದ ಇದು ಮಾಧ್ಯಮ ಪ್ರವೇಶದ ನಿಯಂತ್ರಣ ಮ್ಯಾಕ್ ಐಡಿ ತರ ಇರುತ್ತದೆ ಹಾಗಾಗಿ ಅದು ಟಿಐಡಿಯಾಗಿದೆ ಅಲ್ಲಿ ನಾಲ್ಕನೆಯದು ಇದೆ ನಾನು ಅದೇ ಕಾಗದವನ್ನು ಬಳಸುತ್ತೇನೆ ಹಾಗಾಗಿ ನಾನು ನಾಲ್ಕನೆಯದಾದ ಬಳಕೆದಾರರ ಜ್ಞಾಪಕವನ್ನು ಪ್ರಯತ್ನಿಸುತ್ತೇನೆ ಒಂದು ವೇಳೆ ಬಳಕೆದಾರರಿಗೆ ಈಪಿಸಿ ಭಾಗ ಬಿಟ್ಟು ಬೇರೆ ಜ್ಞಾಪಕ ಬೇಕಾದರೆ ನಿಶ್ಚಿತವಾಗಿ ವಿಸ್ತಾರಗೊಂಡ ಬಳಕೆದಾರರ ಜ್ಞಾಪಕವನ್ನು ಹೊಂದಬಹುದು ಅದು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಅಲ್ಲಿ ಪ್ರತಿ ಟ್ಯಾಗ್ನಲ್ಲಿ ಇಷ್ಟೇ ಬಿಟ್ ಜ್ಞಾಪಕ ಬರೆಯಬಹುದೆಂಬ ಯಾವುದೇ ಮಟ್ಟವಿಲ್ಲ ಹಾಗಾಗಿ ಮೂಲಭೂತವಾಗಿ ಅಲ್ಲಿ ವಿಸ್ತಾರವಾದ 512 ಬಿಟ್ಸ್ ಜ್ಞಾಪಕವನ್ನು ಹೊಂದಬಹುದು ಆದರೆ ಕೆಲವುದರಲ್ಲಿ 4ಕೆ ತನಕ ಮತ್ತು ಕೆಲವೊಮ್ಮೆ 8ಕೆ ತನಕ ಜ್ಞಾಪಕಇರುತ್ತದೆ ಇದು ಈಪಿಸಿ ಉತ್ಪಾದನೆ 2ರಿಂದ ಎರಡನೆಯ ಬರೆಯುವಂತಹ ಜ್ಞಾಪಕಬ್ಯಾಂಕ್ ಆಗಿದೆ ನೋಡಿ ಈ ಬಳಕೆದಾರರ ಜ್ಞಾಪಕ ಮಾತ್ರ ಬಳಕೆದಾರ ಜ್ಞಾಪಕವನ್ನು ಸೃಷ್ಟಿಸಿದೆ ಜ್ಞಾಪಕವು ಅದ್ಭುತ ಸಂಖ್ಯೆಯಲ್ಲಿ ಉಪಯೋಗಗಳನ್ನು ಸೃಷ್ಟಿಸಿದೆ ಬಳಕೆದಾರರು ಹೇಗಿರುತ್ತಾರೆ ಎಂದು ನಾನು ನಿಮಗೆ ಒಂದು ಸರಳ ಸಂದರ್ಭವನ್ನು ಕೊಡುತ್ತೇನೆ ಯಾಕೆ ಈ ಆಂಟೆನ್ನ ಸಮ್ಮಿತೀಯವಾಗಿಲ್ಲ ಪ್ರಜ್ಞಾಪೂರ್ವಕವಾಗಿ ನಾನು ಅದನ್ನು ಸಮ್ಮಿತೀಯವಾಗಿ ಮಾಡಬೇಕು ಅಲ್ಲವೇ ಈಗ ಮೀಸಲಿಡಿಸಿದ ಜ್ಞಾಪಕವನ್ನು ನೋಡೋಣ ಇದು ಭಾಗ ಈಪಿಸಿ ಜ್ಞಾಪಕ ಇದು ಟಿಐಡಿ ಅಂದರೆ ಟ್ಯಾಗ್ ಐಡಿ ಜ್ಞಾಪಕ ಮತ್ತು ಇದು ಭಾಗ ಬಳಕೆದಾರರ ಜ್ಞಾಪಕವಾಗಿದೆ ಇದರಿಂದ ನೀವೇನು ಮಾಡಬಹುದು ಈಗ ಈ ಏಕೈಕ ಚಿಪ್ ನಿಮಗೆ ಐ 2 ಸಿ ಕೊಡುತ್ತದೆ ಇಲ್ಲವೇ ಕೆಲವು ಚಿಪ್ ನಿಮಗೆ ಎಸ್ಪಿಐ ಸಂವಹನವನ್ನು ನೀಡುತ್ತದೆ ಅದರೊಂದಿಗೆ ನೀವೇನು ಮಾಡಬಹುದು ಹೌದು ಅದು ಕುತೂಹಲಕಾರಿಯಾಗಿದೆ ಯಾಕೆಂದರೆ ನೀವು ಈ ಆರ್ಎಫ್ಐಡಿ ಚಿಪ್ಗೆ ಸಂವೇದಕವನ್ನು ಸಂಪರ್ಕಿಸಬಹುದು ಮತ್ತು ಅದನ್ನು ಯೂಎಮ್ನಲ್ಲಿ ಸಂಗ್ರಹಿಸಬಹುದು ಮತ್ತು ಇದನ್ನು ನೀವು ಇದನ್ನು ಯಾವಾಗ ಮಾಡುತ್ತೀರಿ ಇದನ್ನು ಪ್ರತಿ ಬಾರಿ ಓದುವ ಮಾಪನ ಏ ಇದು ಆರ್ಎಫ್ಐಡಿ ಚಿಪ್ ಅನ್ನು ವಿದ್ಯುತ್ ಚಾಲಿತಗೊಳಿಸುವಾಗ ಮಾಡುತ್ತೀರಿ ಹಾಗಾಗಿ ಆರ್ಎಫ್ಐಡಿ ಓದುವ ಮಾಪನ ವಿದ್ಯುತ್ ಚಾಲಿತವಾಗುತ್ತದೆ ಆರ್ಎಫ್ಐಡಿ ಚಿಪ್ ವಿದ್ಯುತ್ ಚಾಲಿತವಾದಾಗ ಏನಾಗುತ್ತದೆ ಅದು ಐ 2 ಸಿ ಸಂವೇದಕವನ್ನು ವಿದ್ಯುತ್ ಚಾಲಿತಗೊಳಿಸುತ್ತದೆ ಅದನ್ನು ಓದುತ್ತದೆ ವಿದ್ಯುತ್ ಆರ್ಎಫ್ಐಡಿ ಹಾಗೂ ಸಂವೇದಕಕ್ಕೆ ಕೂಡ ಅನ್ವಯಿಸುತ್ತದೆ ಮತ್ತು ಸಂವೇದಕವು ಮಾಹಿತಿಯನ್ನು ಓದುತ್ತದೆ ಅದನ್ನು ಬಳಕೆದಾರರ ಜ್ಞಾಪಕಕ್ಕೆ ಹಾಕುತ್ತದೆ ಮತ್ತು ಈಗ ಈ ಮಾಹಿತಿಯನ್ನು ಆರ್ಎಫ್ಐಡಿ ಚಿಪ್ ಓದುವ ಮಾಪನಕ್ಕೆ ಹಿಂದೆ ಚೆಲ್ಲುತ್ತದೆ ಎಷ್ಟು ಸುಂದರವಾದ ವ್ಯವಸ್ಥೆಯಾಗಿದೆ ಸಂಪೂರ್ಣವಾಗಿ ಬ್ಯಾಟರೀರಹಿತ ಸಂವೇದಕ ಮಾಹಿತಿ ಸಂವೇದಕ ಮಾಹಿತಿ ಈಗ ನಿಜವಾಗಿ ಆರ್ಎಫ್ಐಡಿ ಮುಖಾಂತರ ಅಂದರೆ ಆರ್ಎಫ್ಐಡಿ ಓದುವ ಮಾಪನದ ಉಪಸ್ಥಿತಿಯಲ್ಲಿ ಹೋಗುತ್ತದೆ ಹಾಗಾಗಿ ಇದು ಹಲವು ಕಂಪನಿ ನಿಜವಾಗಿ ಪ್ರಚಾರ ಮಾಡುತ್ತಿರುವ ತುಂಬಾ ಒಳ್ಳೆಯ ಉಪಯೋಗವಾಗಿದೆ ಈಗ ನಾವು ಪ್ರದರ್ಶನಕ್ಕೆ ಹೋಗುವ ಮೊದಲು ನಾನು ನಿಮಗೆ ಹಲವು ಸ್ಲಾಟ್ಗಳ ಬಗ್ಗೆ ಕೊನೆಯ ವಿಚಾರ ತಿಳಿಸಬೇಕು ಮೂಲಭೂತವಾಗಿ ಹಲವು ಸ್ಲಾಟ್ಗಳು ಹಲವು ಟ್ಯಾಗ್ಗೆ ಸಂಬಂಧಿಸಿದೆ ಯಾವ ರೀತಿಯ ಟ್ಯಾಗ್ಗಳು ಯಾವುದು ಲಭ್ಯವಿದೆ ಎಂಬುದಕ್ಕೂ ಸಂಬಂಧಿಸಿದೆ ಒಂದು ವೇಳೆ ನಿಮ್ಮಲ್ಲಿ ಹಲವು ಟ್ಯಾಗ್ಗಳು ಇದ್ದರೆ ನೀವು ಸ್ಲಾಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗುತ್ತದೆ ಹಾಗಾಗಿ ಟ್ಯಾಗ್ ಪ್ರತಿಕ್ರಿಯಿಸುತ್ತದೆ ಟ್ಯಾಗ್ನಲ್ಲಿ ಸ್ಲಾಟ್ ಇರುತ್ತದೆ ಅದರಲ್ಲಿ ಅವುಗಳು ಬಳಕೆದಾರರ ಜ್ಞಾಪಕದಿಂದ ಓದುವ ಮಾಪನಕ್ಕೆ ಹಿಂದಕ್ಕೆ ಬರುವ ಅದರ ಈಪಿಸಿ ಸಂಕೇತ ಇಲ್ಲವೇ ಸಂವೇದಕ ಮಾಹಿತಿಯನ್ನು ಸಂವಹನ ಮಾಡಬಹುದು ಹಾಗಾಗಿ ಇದು ಸಂಪೂರ್ಣವಾಗಿ ಟ್ಯಾಗ್ಗೆ ಸಂಬಂಧಪಟ್ಟಿದೆ ಮತ್ತು ಒಬ್ಬರು ಸಂಪೂರ್ಣವಾಗಿ ದಾಸ್ತಾನು ಚಕ್ರದ ಬಗ್ಗೆ ಮಾತನಾಡಬಹುದು ಮತ್ತು ಆ ದಾಸ್ತಾನು ಚಕ್ರದಲ್ಲಿ ಹಲವು ಸ್ಲಾಟ್ಗಳನ್ನು ಸಂರಚನೆ ಮಾಡುವುದರ ಬಗ್ಗೆ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡಬಹುದು ಹಾಗಾಗಿ ಈಗ ಕೆಲವು ಪ್ರದರ್ಶನಕ್ಕೆ ಹೋಗೋಣ ಮತ್ತು ನಂತರ ನಾವು ಹಿಂದಕ್ಕೆ ಬರೋಣ ಮತ್ತು 2 ಫೇಸ್ ಮತ್ತು ಆರ್ಎಸ್ಎಸ್ ಅನ್ನು ನಾನು ನಿಮಗೆ ತೋರಿಸುತ್ತೇನೆ ಹಾಗೂ ಇಲ್ಲಿರುವ ತೇಜಸ್ವಿನಿ ಸ್ವಲ್ಪ ವಿಚಾರಗಳನ್ನು ಪ್ರದರ್ಶನ ಮಾಡುತ್ತಾರೆ ಆದರೆ ನಾವು ಮುಂದೆ ಹೋಗುವ ಮೊದಲು ಇದನ್ನು ನೋಡಿ ನಿಮಗೆ ಟ್ಯಾಗ್ನ ಆಯ್ಕೆಯಿದೆ ಇವೆಲ್ಲವೂ ಕಾಯುವ ಪಟ್ಟಿಯಲ್ಲಿದೆ ಆದ್ದರಿಂದ ಅವು ಸಿಕ್ಕಿಹಾಕಿಕೊಂಡಿದೆ ಮತ್ತು ಅವು ಕಾಗದದ ಹಾಗೆ ಇದೆ ಅದು ಕಾಗದದಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂದು ನಿಮಗೆ ತಿಳಿದಿದೆ ಈ ಭಾಗ ಆಂಟೆನ್ನವಾಗಿದೆ ನೀವು ಇಲ್ಲಿ ಕಪ್ಪು ಜಾಗವನ್ನು ನೋಡಬಹುದು ಕಪ್ಪು ಜಾಗ ಇಲ್ಲಿ ಮತ್ತು ಕಪ್ಪು ಜಾಗ ಅಲ್ಲಿ ಅವು 3 ಮೂಲಭೂತವಾಗಿ ಆರ್ಎಫ್ಐಡಿ ಚಿಪ್ ಆಗಿದೆ ಈಗ ನಿಮಗೆ ಈ 3 ವಿವಿಧ ರೀತಿಯ ಆಂಟೆನ್ನ ಯಾಕೆ ಬೇಕು ನಾನು ನಿಮಗೆ ಧೃವೀಕರಣದ ಸಮಸ್ಯೆ ಹಾಗೂ ಓದುವ ಮಾಪನ ಮತ್ತು ಟ್ಯಾಗ್ ಆಂಟೆನ್ನ ಮಧ್ಯೆಯ ಪರಿಣಾಮಕಾರಿ ಧೃವೀಕರಣ ಬಗ್ಗೆ ಸೂಚಿಸಿದ್ದೇನೆ ಆದ್ದರಿಂದ ಒಂದು ವೇಳೆ ನಿಮಗೆ ಉತ್ತಮವಾಗಿ ಓದುವಿಕೆ ಬೇಕಿದ್ದರೆ ನೀವು ಈ ರೀತಿಯ ಟ್ಯಾಗ್ ಅನ್ನು ಬಳಸಿ ಇದನ್ನು ಕಪ್ಪೆ 3ಡಿ ಟ್ಯಾಗ್ ಎಂದು ಕರೆಯುತ್ತಾರೆ ಇದಕ್ಕೆ ನಿಶ್ಚಿತ ಉಪಯೋಗ ಇದೆ ನಿಶ್ಚಿತ ವ್ಯಾಪ್ತಿ ಇದೆ ಮತ್ತು ಇದನ್ನು ನಾಯಿ ಮೂಳೆ ಟ್ಯಾಗ್ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಸಣ್ಣ ದ್ವಿಧ್ರುವ ಟ್ಯಾಗ್ ಎಂದು ಕರೆಯುತ್ತಾರೆ ಹಾಗಾಗಿ ನಿಮಗೆ ಈ ರೀತಿಯ ವಿವಿಧ ಆಯ್ಕೆಯ ಟ್ಯಾಗ್ ಸಿಗುತ್ತದೆ ನೀವು ವಾಯುಯಾನ ಟ್ಯಾಗ್ ಹೊಂದಬಹುದು ನೀವು ಆಟೋ ಮೋಟಿವ್ ಟ್ಯಾಗ್ ಹೊಂದಬಹುದು ನೀವು ಗಾಳಿ ಫಲಕ ಟ್ಯಾಗ್ ಅನ್ನು ಮತ್ತು ಮುಂತಾದವುಗಳನ್ನು ಹೊಂದಬಹುದು ಹಾಗಾಗಿ ಉದಾಹರಣೆಗೆ ಮುಂದಕ್ಕೆ ಲೋಹೀಯ ಟ್ಯಾಗ್ ಹೊಂದಬಹುದು ಹಾಗಾಗಿ ಇವೆಲ್ಲವೂ ಸಾಧ್ಯವಿದೆ ಮತ್ತು ನೀವು ಕೊಟ್ಟ ಉಪಯೋಗಕ್ಕೆ ಸರಿಯಾದ ರೀತಿಯ ಟ್ಯಾಗ್ ಅನ್ನು ಆಯ್ಕೆಮಾಡಬೇಕು ಈಗ ನಾವು ಮೂಲಭೂತವಾಗಿ ಆರ್ಎಫ್ಐಡಿ ಯ ಮೂಲರಚನೆ ಏನು ಎಂಬುವುದನ್ನು ನೋಡೋಣ ಇದು ಓದುವ ಮಾಪನವಾಗಿದೆ ಇದು ಇಂಪ್ ಪಿಂಚ್ ನಿಂದ ಎಂದು ನೋಡಬಹುದು ಇದನ್ನು ಇಂಪ್ ಪಿಂಚ್ ವೇಗದ ಮಾರ್ಗದ ಓದುವ ಮಾಪನ ಎಂದು ಕರೆಯುತ್ತಾರೆ ಅದರಲ್ಲಿ ಹಲವು ಬಂದರುಗಳು ಇರುತ್ತವೆ ಮತ್ತು ಅದು ಇಲ್ಲಿ ವಿದ್ಯುತ್ ಚಾಲಿತವಾಗುತ್ತದೆ ಮತ್ತು ನಂತರ ಅದನ್ನು ಮೂಲಭೂತವಾಗಿ ಈ ಬದಿಗೆ ಗಣಕಯಂತ್ರಕ್ಕೆ ಸಂಪರ್ಕ ಮಾಡುತ್ತಾರೆ ಹಾಗಾಗಿ ನೀವು ಕೆಲವು ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತದೆ ಇದು ಆಂಟೆನ್ನ ಮತ್ತು ಅಲ್ಲಿ ನಿಶ್ಚಿತ ಗಳಿಕೆಯು ಈ ಆಂಟೆನ್ನದೊಂದಿಗೆ ಸಂಯೋಜನೆಗೊಂಡಿದೆ ಮತ್ತು ಗಳಿಕೆಯು 6 ಡಿಬಿಗಳಿಕೆ ಆಗಿದೆ ಹಾಗಾಗಿ ಇದು 6 ಡಿಬಿ ಆಂಟೆನ್ನ ಗಳಿಕೆ ಆಗಿರುತ್ತದೆ ಅದನ್ನು ಈಗ ಹೇಗೆ ಮಾಡುತ್ತೀರಿ ತೇಜಸ್ವಿನಿ ಏನು ತರುತ್ತಾಳೆ ಈ ಟ್ಯಾಗ್ ತೆಗೆದುಕೊಳ್ಳಿ ಮತ್ತು ಅದನ್ನು ಈ ಆಂಟೆನ್ನದ ಮುಂದೆ ತೋರಿಸಿ ಮತ್ತು ಅವಳು ಈ ಗಣಕಯಂತ್ರದ ಪರದೆಯಲ್ಲಿ ಕೆಲವು ನಿಯತಾಂಕವನ್ನು ನಿಮಗೆ ತೋರಿಸುತ್ತಾಳೆ ಹಾಗಾಗಿ ಪ್ರಾರಂಭಿಸೋಣ ಈ ಟ್ಯಾಗ್ ಅನ್ನು ತೋರಿಸಿ ಅವಳು ಪ್ರಾರಂಭಿಸುತ್ತಾಳೆ ಮತ್ತು ಈ ಟ್ಯಾಗ್ ನಿರಂತರವಾಗಿ ಓದಲ್ಪಡುವುದನ್ನು ನೀವು ನೋಡಬಹುದು ಟ್ಯಾಗ್ ಐಡಿ ನೀವು ನೋಡುವಂತೆ ಎರಡನೆಯ ನಿಯತಾಂಕವು ಆರ್ಎಸ್ಎಸ್ಐ ಆಗಿದೆ ಇದನ್ನು ನಾವು ತರುವಾಯ ನೋಡುತ್ತೇವೆ ಆರ್ಎಫ್ಐಡಿ ತಂತ್ರಜ್ಞಾನವನ್ನು ನಾವು ಮುಂದಕ್ಕೆ ಚರ್ಚೆಮಾಡುತ್ತೇವೆ 3ನೇ ನಿಯತಾಂಕ ಫೇಸ್ ಆಗಿರುತ್ತದೆ ಮತ್ತು ನಾಲ್ಕನೇ ನಿಯತಾಂಕ ಆಸಕ್ತಿದಾಯಕವಾದ ದಾರಿ ಮೂಲವಾಗಿ ನೀವು 4 ದಾರಿಯನ್ನು ಸಂರಚಿಸಬಹುದು ಮತ್ತು ಇದು 865 7 ಮೆಗಾ ಹರ್ಟ್ಸ್ ಸಂರಚನೆ ಮತ್ತು ಈ ಸಮಯದಲ್ಲಿ ಟ್ಯಾಗ್ ಓದಲ್ಪಟ್ಟಿದೆ ಹಾಗಾಗಿ ಈ ಸರಳ ವಿಧಾನದಿಂದ ಆರ್ಎಫ್ಐಡಿ ಟ್ಯಾಗ್ ಅನ್ನು ಮತ್ತು ಓದಲ್ಪಟ್ಟ ಟ್ಯಾಗ್ ಬಗ್ಗೆ ಮಾಹಿತಿಯನ್ನು ಹೊಂದಬಹುದು ಹಾಗಾಗಿ ಈಗ ಅವಧಿಯ ಪ್ರದರ್ಶನದ ಬಗ್ಗೆ ನೋಡೋಣ ನಾವೇನು ಮಾಡೋಣವೆಂದರೆ ನಾವು ಈಗ ಅವಧಿ 0 ಯಿಂದ ಪ್ರಾರಂಭಿಸೋಣ ಅಲ್ಲಿ ಓದುವಿಕೆಗೆ ಹಲವು ಟ್ಯಾಗ್ಗಳಿರುತ್ತವೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ನಂತರ ನಾವು ಅವಧಿ 1 ನ್ನು ಮಾಡೋಣ ಅಲ್ಲಿ ನಿಶ್ಚಿತ ಸಮಯದ ವಿಳಂಬವಿರುತ್ತದೆ ನಂತರ ನಾವು ಅವಧಿ 2 ಮತ್ತು 3 ಮಾಡೋಣ ಅಲ್ಲಿ 2 ಸೆಕೆಂಡ್ ವಿಳಂಬವಿರುತ್ತದೆ ಮತ್ತು ನಂತರ ನಾವು ದ್ವಿ ಗುರಿಯ ಅವಧಿಯನ್ನು ಮಾಡೋಣ ಅಂದರೆ ಎಲ್ಲಾ ಅವಧಿಯನ್ನು ನಿರ್ಲಕ್ಷಿಸಿ ಟ್ಯಾಗ್ ನಿರಂತರವಾಗಿ ಓದಲ್ಪಡುತ್ತದೆ ಹಾಗಾಗಿ ನಾವು ಅವಧಿ 0ಯಿಂದ ಪ್ರಾರಂಭಿಸೋಣ ಇಲ್ಲಿ ಹಲವು ಟ್ಯಾಗ್ ಓದುವಿಕೆಯಿದೆ ನಡೆಯುತ್ತಿರುವ ಕ್ಷಣಗಳನ್ನು ಟ್ಯಾಗ್ ಓದುವುದನ್ನು ನಾವು ನೋಡಬಹುದು ನೀವು ಅವಳು ಆಂಟೆನ್ನ ಎದುರು ಟ್ಯಾಗ್ ಹಾಕುವುದನ್ನು ನೋಡಬಹುದು ಮತ್ತು ಅದು ಬಂದು ನಿರಂತರವಾಗಿ ಓದುವುದನ್ನು ನೋಡಬಹುದು ಮತ್ತು ಇದು ಅವಧಿ 0 ಆಗಿರುತ್ತದೆ ಈಗ ನಾವು ಅವಧಿ 1 ಕ್ಕೆ ಹೋಗೋಣ ಇದು ಅವಧಿ 0 ಮತ್ತು ಈಗ ನಾವು ಅವಧಿ 1 ನ್ನು ಸಕ್ರಿಯಗೊಳಿಸುತ್ತೇವೆ ಅಲ್ಲಿ ಏನಾಗಬೇಕು ಒಂದು ಓದುವುದರಿಂದ ಮತ್ತೊಂದಕ್ಕೆ ಅಲ್ಲಿ ಸಮಯದ ವಿಳಂಬವಿರಬೇಕು ನೀವು ಅದು ಅವಧಿ 1 ರಲ್ಲಿ ಇರುವುದನ್ನು ನೋಡಬಹುದು ಈಗ ಅಲ್ಲಿ ವಿಳಂಬವಿದೆ ನಂತರ ಮತ್ತೊಮ್ಮೆ ಅಲ್ಲಿ ಸ್ವಲ್ಪ ವಿಳಂಬವಿದೆ ನಂತರ ಅಲ್ಲಿ ಸ್ವಲ್ಪ ವಿಳಂಬವಿದೆ ಮತ್ತು ಹಾಗೆಯೇ ಹಾಗಾಗಿ ಇದು ಅವಧಿ 1 ಆಗಿದೆ ಈಗ ನಾವು ಇನ್ನಷ್ಟು ಜಡವಾದ ಪದ್ದತಿಯಾದ ಅವಧಿ 2 ಮತ್ತು 3ರ ಕಡೆ ಹೋಗೋಣ ಇದು ನಿಮಗೆ 2 ಸೆಕೆಂಡ್ ವಿಳಂಬವನ್ನು ಕೊಡುವುದನ್ನು ನೀವು ನೋಡಬಹುದು ನೀವು ಒಂದು ಟ್ಯಾಗ್ ಓದಲ್ಪಡುವುದನ್ನು ನೋಡಬಹುದು ಅಲ್ಲಿ ಗಮನಾರ್ಹ ವಿಳಂಬವಿದೆ ಅದಾದ ನಂತರ ಅಲ್ಲಿ ಇನ್ನೊಂದು ಟ್ಯಾಗ್ ಓದಲ್ಪಡುವುದನ್ನು ನೋಡಬಹುದು ಇದು ನಿಮಗೆ ಗುರಿಯ ಬಗ್ಗೆ ತೋರಿಸಲು ಕೊನೆಯ ಪ್ರದರ್ಶನ ನೀವು ಇಲ್ಲಿ ನಿರಂತರವಾಗಿ ಓದಲು ಶಕ್ತರಾಗಿರಬೇಕು ಮತ್ತು ಶೀಘ್ರದಲ್ಲೇ ನೀವು ಸಾಕಷ್ಟು ವೇಗದಲ್ಲಿ ಹಲವು ಟ್ಯಾಗ್ಗಳು ಓದಲ್ಪಡುವುದನ್ನು ನೋಡಬಹುದು ಮತ್ತು ಏ ಟ್ಯಾಗ್ ಗೆ ಅನುಗುಣವಾಗಿ ಸಾಧ್ಯವಿರುವ ಎಲ್ಲಾ ಅವಧಿಯನ್ನು ಕಡೆಗಣಿಸುತ್ತದೆ ಹಾಗಾಗಿ ಇವೆಲ್ಲವೂ ಪ್ರದರ್ಶನದ ಬಗ್ಗೆ ಆಗಿರುತ್ತದೆ ಈಗ ಮುಂದಕ್ಕೆ ಹೋಗೋಣ ಮತ್ತು ಹೇಗೆ ನೀವು ಈ ಟ್ಯಾಗ್ ಮೇಲೆ ಇರುವ ಈಪಿಸಿ ಸಂಕೇತವನ್ನು ಬದಲಾಯಿಸಬಹುದೆಂದು ತೋರಿಸುತ್ತೇನೆ ಅಲ್ಲಿ ಈಪಿಸಿ ಜ್ಞಾಪಕ ಇದೆ ಮತ್ತು ಈಗ ನಾವು ಈ ಈಪಿಸಿ ಸಂಕೇತವನ್ನು ಹೇಗೆ ಬದಲಾಯಿಸುವುದು ಎಂದು ನೋಡೋಣ ನಿಮಗೆ ಸಂಕೇತ ತಿಳಿದಿದೆ ಹೇಗೆ ನೀವು ಯಾವುದೇ ಆ ಟ್ಯಾಗ್ನಲ್ಲಿ ಈಪಿಸಿ ಸಂಕೇತವನ್ನು ಸಂರಚಿಸುತ್ತೀರಿ ಹಾಗಾಗಿ ಈಗ ಈಪಿಸಿ ಟ್ಯಾಗ್ ನ ಪ್ರೋಗ್ರಾಮ್ಮಿಂಗ್ ಬಗ್ಗೆ ತೋರಿಸುತ್ತೇನೆ ಅಸ್ತಿತ್ವದಲ್ಲಿರುವ ಈಪಿಸಿ ಸಂಕೇತವೇನು ಎಂದು ಮೊದಲು ನೋಡೋಣ ಹಾಗಾಗಿ ನಾವು ಬರೆಯೋಣ ಈಗ ತೇಜಸ್ವಿನಿ ಟ್ಯಾಗ್ ಓದುವಿಕೆಯ ಬಗ್ಗೆ ಕೆಲಸಮಾಡುತ್ತಾರೆ ಮತ್ತು ಅದು ವ್ಯವಸ್ಥೆಗೆ ಸಂಪರ್ಕಗೊಳ್ಳುತ್ತದೆ ಮತ್ತು ಟ್ಯಾಗ್ ಅನ್ನು ಓದಲು ಪ್ರಯತ್ನಿಸುತ್ತದೆ ನಾವು ನಿಲ್ಲೋಣ ಮತ್ತು ಟ್ಯಾಗ್ ಅನ್ನು ಓದೋಣ ಹಾಗಾಗಿ ಟ್ಯಾಗ್ ಐಡಿ ಯು 0 2 0 ಬಿ ಮತ್ತು ಇದು ಈಗ ಬದಲಾಗುತ್ತದೆ ಮತ್ತು ಹೊಸ ಟ್ಯಾಗ್ ಯಾವುದೆಂದು ನಾವು ನೋಡೋಣ ಹೊಸ ಟ್ಯಾಗ್ ಐಡಿ ಯು 0 3 0 ಸಿ ಮತ್ತು ಈಗ ಅವಳು ಇದನ್ನು ಪ್ರೋಗ್ರಾಮ್ ಮಾಡುತ್ತಾಳೆ ಅದು ಸಂಪರ್ಕಗೊಂಡಿದೆ ಮತ್ತು ಇಲ್ಲಿಂದ ಆರ್ಎಫ್ ಶಕ್ತಿಯನ್ನು ಬಳಸುತ್ತದೆ ಈ ಟ್ಯಾಗ್ ಅನ್ನು ವಿದ್ಯುತ್ ಚಾಲಿತಗೊಳಿಸುತ್ತದೆ ಮತ್ತು ಈ ಟ್ಯಾಗ್ ಗೆ ಮಾಹಿತಿಯನ್ನು ಬರೆಯುತ್ತದೆ ಮತ್ತು ಅದು ಟ್ಯಾಗ್ಗೆ ಪ್ರೋಗ್ರಾಮ್ಮಿಂಗ್ ಸಂಪೂರ್ಣವಾಗಿದೆಯೆಂದು ಹೇಳುತ್ತದೆ ಹಾಗಾಗಿ ನಾವು ಪ್ರೋಗ್ರಾಮ್ಮಿಂಗ್ ನ ರೀತಿಯಿಂದ ಹೊರಬರುತ್ತೇವೆ ಮತ್ತು ನಾವು ಟ್ಯಾಗ್ ಅನ್ನು ಮತ್ತೊಮ್ಮೆ ಓದುತ್ತೇವೆ ಹಾಗೂ ಬರೆಯುತ್ತೇವೆ ನಂತರ ಟ್ಯಾಗ್ಅನ್ನು ಓದಲು ಸಂಕೇತವನ್ನು ಕಾರ್ಯಗತಗೊಳಿಸುತ್ತೇವೆ ಮತ್ತೊಮ್ಮೆ ಆರ್ಎಫ್ ಶಕ್ತಿಯು ಟ್ಯಾಗ್ ಮೇಲೆ ಬೀಳುತ್ತದೆ ಟ್ಯಾಗ್ ಚಿಪ್ವಿದ್ಯುತ್ ಚಾಲಿತವಾಗುತ್ತದೆ ಮತ್ತು ಟ್ಯಾಗ್ ಚಿಪ್ ಇದು ಈಪಿಸಿ ಸಂಕೇತವನ್ನು ವಿದ್ಯುತ್ ಚಾಲಿತಗೊಳಿಸಿ ಅದು 96ಬಿಟ್ ಅನ್ನು ಟ್ಯಾಗ್ ನಿಂದ ಆಂಟೆನ್ನಕ್ಕೆ ಹಿಂದೆಚೆಲ್ಲುತ್ತದೆ ಮತ್ತು ಅದನ್ನು ನಾವು ಇಲ್ಲಿ ಓದುತ್ತಿದ್ದೇವೆ ಮತ್ತು ನೀವು ಹೊಸ ಸಂಕೇತವನ್ನು ನೋಡುತ್ತೀರಿ ಅದನ್ನು ಸ್ವಲ್ಪ ಹೊತ್ತಿಗೆ ನಿಲ್ಲಿಸಬಹುದೇ ಹೌದು ನಿಜವಾಗಿ ಅದು 0 3 0 ಸಿ ಆಗಿದೆ ಹಾಗಾಗಿ ಇದು ಈಪಿಸಿ ಸಮಯದ ಬದಲಾವಣೆಗೆ ಸಂಬಂಧಿಸಿದಂತೆ ಪ್ರದರ್ಶನವನ್ನು ಸಂಪೂರ್ಣಗೊಳಿಸುತ್ತದೆ ಈಗ ನಿಜವಾಗಿ ವಸ್ತುಗಳು ಹೇಗೆ ತುಂಬಾ ಆಸಕ್ತಿದಾಯಕವಾಗಿದೆ ಎಂದು ನೋಡೋಣ ನೀವು ಆರ್ಎಫ್ಐಡಿ ಚಿಪ್ ಬಗ್ಗೆ ಮಾತನಾಡಬಹುದು ಮತ್ತು ಹೆಚ್ಚಿನ ದಿನಗಳಲ್ಲಿ ನೀವು ಬಹಳಷ್ಟು ಸಂಪರ್ಕದ ಮೊಳೆಯ ಮೂಲಕ ಸಂವೇದಕವನ್ನು ಸಂಪರ್ಕ ಮಾಡುತ್ತೀರಿ ನೀವು ಸಂವೇದಕವನ್ನು ಸಂಪರ್ಕ ಮಾಡಬಹುದು ಮತ್ತು ನಾನು ಈ ಆರ್ಎಫ್ಐಡಿ ಚಿಪ್ ಬಳಸಿದ್ದೇನೆ ಮತ್ತು ನಿಜವಾಗಿ ಇದನ್ನು ಪ್ರಯೋಗಾಲಯದಲ್ಲಿ ಮಾಡಲಾಗಿದೆ ಇದು ಆರ್ಎಫ್ಐಡಿ ಆಂಟೆನ್ನ ಇದನ್ನು ನೀವು ನೋಡಬಹುದು ಮತ್ತು ನಾವು ಆಂಟೆನ್ನದ ಎರಡೂ ಬದಿಯಲ್ಲಿ ಕೆಲವು ವಸ್ತುಗಳನ್ನು ಪ್ರಯತ್ನಿಸುತ್ತಿದ್ದೆವು ಮತ್ತು ಇದು ಸಿಕ್ಕಿದೆ ಮತ್ತು ನಾನು ಈ ಆಂಟೆನ್ನವನ್ನು ಹಾಗೂ ಚಿಪ್ ಅನ್ನು ಇಲ್ಲಿ ವಿನ್ಯಾಸ ಮಾಡಿದ್ದೇನೆ ಹಾಗೂ ನೀವು ಈ ತಂತಿಗಳನ್ನು ಸಂವೇದಕವನ್ನು ಸಂಪರ್ಕಿಸಲು ಬಳಸುವುದನ್ನು ನೋಡಬಹುದು ಈ ತಂತಿಗಳ ಮೂಲಕ ಇವುಗಳಿಗೆ ಸಂಪರ್ಕ ಮಾಡಿದ ಯಾವುದನ್ನೂ ನೀವು ಬಳಕೆದಾರರ ಜ್ಞಾಪಕಕ್ಕೆ ಬರೆಯಬೇಕು ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಈಗ ನೀವು ಟ್ಯಾಗ್ ನ ಬಳಕೆದಾರರ ಜ್ಞಾಪಕಕ್ಕೆ ಹೇಗೆ ಬರೆಯುವುದು ಮತ್ತು ಓದುವುದು ಎಂಬುದನ್ನು ಮುಂದಿನ ಪ್ರದರ್ಶನದಲ್ಲಿ ನೋಡಲಿದ್ದೀರಿ ನಾವು ಟ್ಯಾಗ್ ಹೊಂದಾಣಿಕೆಯ ಈಪಿಸಿ ಉತ್ಪಾದನೆ 2 ರ ಬಳಕೆದಾರರ ಜ್ಞಾಪಕವನ್ನು ಹೇಗೆ ಪ್ರವೇಶ ಮಾಡಬಹುದು ಎಂಬುದರ ಸಂಕೇತವನ್ನು ಕಾರ್ಯಗತಗೊಳಿಸೋಣ ನಾವೇನು ತೋರಿಸಲು ಹೊರಟಿದ್ದೇವೆ ಎಂದು ನೀವು ನೋಡಬಹುದು ಮೊದಲಿಗೆ ಬಳಕೆದಾರರ ಜ್ಞಾಪಕವನ್ನು ಓದುವುದು ಮತ್ತು ನಾವು ಜ್ಞಾಪಕ ವಿಷಯ ಏನು ಎಂದು ನೋಡಲಿದ್ದೇವೆ ಅಲ್ಲಿ ನಾವು ಮತ್ತೆ ಆರ್ಎಫ್ಐಡಿ ಓದುವ ಮಾಪನದ ಆಂಟೆನ್ನ ದ ಮೂಲಕ ಆರ್ಎಫ್ಐಡಿ ಚಿಪ್ ವಿದ್ಯುತ್ ಚಾಲಿತವಾಗುವುದನ್ನು ನೋಡಬಹುದು ಅದು ವಿದ್ಯುತ್ ಶಕ್ತಿಯನ್ನು ಪ್ರಸಾರ ಮಾಡುತ್ತದೆ ರೇಲೆ ಬರುತ್ತದೆ ಮತ್ತು ಚಿಪ್ನಲ್ಲಿ ವಿದ್ಯುತ್ ಆವೇಶವು ಲಭ್ಯವಿದೆ ಚಿಪ್ ವಿದ್ಯುತ್ ಚಾಲಿತವಾಗುತ್ತದೆ ಮತ್ತು ಚಿಪ್ ಮಾಹಿತಿಯನ್ನು ಓದುವ ಮಾಪನದ ಆಂಟೆನ್ನಕ್ಕೆ ಹಿಂದೆ ಚೆಲ್ಲುತ್ತದೆ ಮತ್ತು ನಾವು ಇದನ್ನು ನಿಲ್ಲಿಸೋಣ ಮತ್ತು ಬಳಕೆದಾರರ ಜ್ಞಾಪಕ ಸಂಕೇತದ ಬಗ್ಗೆ ನೋಡೋಣ ಮತ್ತು ಸದ್ಯಕ್ಕೆ ಎಲ್ಲಾ ಜ್ಞಾಪಕ ಸಂಕೇತವನ್ನು 0 ಎಂದು ಬಳಸಿ ಮತ್ತು ಯಾವ ರೀತಿಯ ಸಂವೇದಕ ಮೌಲ್ಯವನ್ನು ನಾವು ಆ ವ್ಯವಸ್ಥೆಗೆ ಹಾಕಬಹುದು ಎಂದು ನೋಡೋಣ ಇದಕ್ಕಾಗಿ ನಾವು ಬಳಕೆದಾರರ ಜ್ಞಾಪಕಕ್ಕೆ ಆಜ್ಞೆಯನ್ನು ಆಹ್ವಾನಿಸಿ ಅದರೊಳಗೆ ಏನಾದರೂ ಬರೆಯೋಣ ಮತ್ತು ಅವಳು ಏನು ಮಾಡುತ್ತಾಳೆಂದರೆ ಅವಳು 0 1 2 3 4 5 6 7 ಎಂದು ಬಳಕೆದಾರರ ಜ್ಞಾಪಕಕ್ಕೆ ಬರೆಯುತ್ತಾಳೆ ಇದು ಐ 2 ಸಿ ಇಲ್ಲವೇ ಎಸ್ಪಿಐ ಬಸ್ನಲ್ಲಿ ಲಭ್ಯವಿರುವ ಕೆಲವು ಮಾಹಿತಿಗೆ ಸಮವಾಗಿದೆ ಎಂದು ನೀವು ಹೇಳಬಹುದು ಮೂಲಭೂತವಾಗಿ ಈ ತಂತಿಗಳ ಮೂಲಕ ನಾವು ಬಳಕೆದಾರರ ಜ್ಞಾಪಕಕ್ಕೆ ಬರೆಯಬಹುದು ಹಾಗಾಗಿ ಈಪಿಸಿ ಬರೆಯುವುದು ಈಗ ಪೂರ್ಣಗೊಂಡಿದೆ ಈಗ ಬಳಕೆದಾರರ ಜ್ಞಾಪಕಕ್ಕೆ ಪ್ರವೇಶಿಸಬಹುದೇ ಎಂದು ನೋಡೋಣ ಈಗ ನಾವು ಬಳಕೆದಾರರ ಜ್ಞಾಪಕವನ್ನು ಓದಲು ಸಂಕೇತವನ್ನು ಆಹ್ವಾನಿಸೋಣ ಟ್ಯಾಗ್ಅನ್ನು ಓದುವುದು ಮತ್ತು ಅದನ್ನು ನೀವು ನೋಡುತ್ತೀರಿ ಇದನ್ನು ನಾವು ನಿಲ್ಲಿಸುತ್ತೇವೆ ಮತ್ತು ಬಳಕೆದಾರರ ಜ್ಞಾಪಕದಲ್ಲಿ ಯಶಸ್ವಿಯಾಗಿ ಬರೆಯಲಾಗಿದೆ ಹಾಗಾಗಿ ಅವೆಲ್ಲವೂ ಬಳಕೆದಾರರ ಜ್ಞಾಪಕದ ಬಗ್ಗೆ ನಾನು ಉಲ್ಲೇಖಿಸಿದಂತೆ 2 ಮುಖ್ಯ ವಿಚಾರಗಳ ಬಗ್ಗೆ ಈಗ ಅಂತಿಮ ಪ್ರದರ್ಶನ ನಾವು ಆರ್ಎಸ್ಎಸ್ಐಗೆ ಅನುಗುಣವಾಗಿ ಅದರ ಸಿದ್ಧಾಂತದ ಬಗ್ಗೆ ನೋಡಬೇಕು ಇದು ಓದುವ ಮಾಪನದ ಪ್ರಸಾರಣದ ಶಕ್ತಿಯ ಏರಿಕೆ ಮತ್ತು ಇಳಿಕೆಯ ಪ್ರದರ್ಶನವನ್ನು ಫೇಸ್ಗೆ ಅನುಗುಣವಾಗಿ ನಾವು ತೋರಿಸುತ್ತೇವೆ ಅವಳು ಇಲ್ಲಿ ಜೋಡಿಸಬಹುದು ಮತ್ತು ನೀವು ನಿಜವಾಗಿ ವಿವಿಧ ವ್ಯಾಪ್ತಿಯನ್ನು ಹೊಂದಬಹುದು ಅಲ್ಲವೇ ನೀವು ಟ್ಯಾಗ್ ನ ವಿವಿಧ ವ್ಯಾಪ್ತಿಯನ್ನು ಹೊಂದಬಹುದು ಹಾಗಾಗಿ ಅವಳು ಈಗ ಏ ಕೂಡಿಸಿ 10 ಡಿಬಿಎಮ್ ಪ್ರಸಾರಣ ಶಕ್ತಿಯಿಂದ ಪ್ರಾರಂಭಿಸುತ್ತಾಳೆ ಹಾಗಾಗಿ ನಾವು ಇದರೊಂದಿಗೆ ಯೋಜನೆ ಮಾಡೋಣ ಹಾಗಾಗಿ ಅವಳು ಹಿಂದಕ್ಕೆ ಹೋಗುತ್ತಾಳೆ ಈಗ ಅದು ನಿರಂತರವಾಗಿ ಓದುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಈಗ ಅವಳು ಒಂದು ವೇಳೆ ಓದುವಿಕೆಯ ಹತ್ತಿರ ಹೋದರೆ ಅಲ್ಲಿದೆ ಆದರೆ ಅವಳು ಸ್ವಲ್ಪ ಹಿಂದೆ ಹೋದರೆ ಅದು ಓದುವುದನ್ನು ನಿಲ್ಲಿಸುತ್ತದೆ ಅಲ್ಲವೇ ಮತ್ತು ಇಲ್ಲಿ ತೋರಿಸಿರುವ ಆರ್ಎಸ್ಎಸ್ಐ ಕಳೆ 47 ಆಗಿರುತ್ತದೆ ಆದರೆ ಅವಳು ಹತ್ತಿರ ಬಂದಾಗ ಆರ್ಎಸ್ಎಸ್ಐ ಕಳೆ 30 ಆಗಿರುತ್ತದೆ ಕೆಲವೊಮ್ಮೆ ಅದು ಕಳೆ 35 ಮತ್ತು ಅಂತೆಯೇ ಇರುವುದನ್ನು ನೋಡಬಹುದು ಅದರ ಅರ್ಥವೇನು ಅದು ಸರಳವಾಗಿ ಓದುವ ಮಾಪನದ ಆಂಟೆನ್ನ ಮತ್ತು ಟ್ಯಾಗ್ ಮಧ್ಯೆ ಒಂದು ಸಣ್ಣ ಸೂಚಕ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂದು ಅರ್ಥ ಕೊಡುತ್ತದೆ ಅವಳು ಬೇಕಾದರೆ ಓದುವ ಮಾಪನದ ಟ್ಯಾಗ್ ಮತ್ತು ಬೇರೆ ಟ್ಯಾಗ್ ಮತ್ತು ಓದುವ ಮಾಪನದ ಆಂಟೆನ್ನದ ಮಧ್ಯೆ ವ್ಯಾಪ್ತಿಯ ಉದ್ದೇಶಕ್ಕಾಗಿ ಆರ್ಎಸ್ಎಸ್ಐ ಅನ್ನು ಹತೋಟಿಗೆ ತರಬಹುದು ಈಗ ಅವಳು ಪ್ರಸಾರಣ ಶಕ್ತಿಯನ್ನು ಸ್ವಲ್ಪ ಹೆಚ್ಚಿನ ಪ್ರಸಾರಣ ಶಕ್ತಿ30 ಡಿಬಿಎಮ್ ಕೂಡಿಸು 30 ಡಿಬಿಎಮ್ ಗೆ ಬದಲಾಯಿಸುತ್ತಾಳೆ ಮತ್ತು ಖಂಡಿತವಾಗಿ ವ್ಯಾಪ್ತಿಯು ಈಗ ಲಭ್ಯವಿರುವುದಕ್ಕಿಂತ ಬಹಳ ಬಹಳ ಹೆಚ್ಚಿರಬೇಕು ಅಲ್ಲವೇ ಈಗ ನೀವು ಆರ್ಎಸ್ಎಸ್ಐಯು ಬದಲಾಗುವುದನ್ನು ನೋಡಬಹುದು ಅದು ಈಗಾಗಲೇ ಸೂಚಿಸುತ್ತಿರುವುದನ್ನು ನೀವು ನೋಡಬಹುದು ಅವಳು ಮುಂದಕ್ಕೆ ಹೋಗುತ್ತಿದ್ದಾಳೆ ಕಳೆ 47 ಕಳೆ 47 ಕಳೆ 48 ಕಳೆ 52 ಹೀಗೆ ಹೋಗುತ್ತದೆ ಆದರೆ ಅದು ಕಳೆ 60 ಕಳೆ 68 ಕಳೆ 64 ಓದುತ್ತದೆ 66 ಅದು ಸ್ಥಿರವಾದ ಆರ್ಎಸ್ಎಸ್ಐ ಅಲ್ಲ 7 ಅದು ಕಳೆ 60 ಓದುತ್ತದೆ ಆದರೂ ಅದು ಟ್ಯಾಗ್ಅನ್ನು ಓದುತ್ತಿದೆ ಮತ್ತು ಈ ಕ್ಷಣದಲ್ಲಿ ಅವಳು ಈಗಾಗಲೇ ಕಳೆ 60 ದೂರದಲ್ಲಿದ್ದಾಳೆ ಈಗ ಅದು ಸ್ವಲ್ಪ ಸ್ಥಿರವಾಗಿದೆ ಕಳೆ 61 ಕಳೆ 62 ಮತ್ತು ಹೀಗೆಯೇ ಮತ್ತು ಟ್ಯಾಗ್ ಅನ್ನು ಮೀರಿ ಯಾವುದನ್ನೂ ಅದು ಓದಲು ನಿರ್ಬಂಧಿಸುತ್ತದೆ ಈಗ ಅದು ದೂರ ಹೋಗಿರುವುದರಿಂದ ಮತ್ತು ಟ್ಯಾಗ್ನ ಸಂವೇದನೆಯಿಂದ ಮೇಲೆ ಹೋಗಿರುವುದರಿಂದ ಓದುವುದನ್ನು ನಿಲ್ಲಿಸಿರುವುದನ್ನು ನೀವು ನೋಡಬಹುದು ಹಾಗಾಗಿ ಇವೆಲ್ಲವೂ ಸಾಧ್ಯವಿರುವ ಪ್ರದರ್ಶನದ ಮೇರೆಗೆ ನಾವು ಈ ಆರ್ಎಸ್ಎಸ್ಐ ಮತ್ತು ಖಂಡಿತವಾಗಿ ಫೇಸ್ ಇವುಗಳ ಬಗ್ಗೆ ಕಲ್ಪನೆಯನ್ನು ಮಾಡಬಹುದು ನಾನು ನಿಮಗೆ ಫೇಸ್ನ ಬಗ್ಗೆ ಪ್ರದರ್ಶನದಲ್ಲಿ ತೋರಿಸಿಲ್ಲ ಆದರೆ ಫೇಸ್ ನಿಮಗೆ ಹೆಚ್ಚಿನ ಓದುವ ಮಾಪನ ನೀಡುವ ಇನ್ನೊಂದು ಮುಖ್ಯ ನಿಯತಾಂಕವಾಗಿದೆ ಮತ್ತು ಫೇಸ್ ಹಾಗೂ ಆರ್ಎಸ್ಎಸ್ಐಯನ್ನು ಬಳಸಿ ಸ್ಥಳೀಕರಣಕ್ಕೆ ಸಂಬಂಧಿಸಿ ಬಹಳ ಕುತೂಹಲಕಾರಿ ಉಪಯೋಗಗಳು ಸಾಧ್ಯವಿದೆ ನಿಮಗೆ ನಾನು ಉಲ್ಲೇಖಿಸಿದಂತೆ ಸ್ಥಳೀಕರಣಕ್ಕೆ ಧನ್ಯವಾದಗಳು ನಿಮಗೆ 2 ವಸ್ತುಗಳು ಬೇಕು ಒಂದು ನೀವು ಆರ್ಎಸ್ಎಸ್ಐಯನ್ನು ಬಳಸಬಹುದು ಮತ್ತು ನೀವು ಫೇಸ್ ಅನ್ನು ಕೂಡ ಬಳಸಬಹುದು ಹಾಗೂ ಇವೆರಡನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ ಟ್ಯಾಗ್ ಐಡಿ ತೋರಿಸಲಾಗಿದೆ ಆರ್ಎಸ್ಎಸ್ಐ ತೋರಿಸಲಾಗಿದೆ ಫೇಸ್ ಅನ್ನು ತೋರಿಸಲಾಗಿದೆ ದಾರಿಯನ್ನು ತೋರಿಸಲಾಗಿದೆ ಹಾಗಾಗಿ ನಾವು ಇವೆರಡನ್ನು ಉತ್ತಮ ಸೂಚಕದಂತೆ ಬಳಸೋಣ ಮತ್ತು ನಿಜವಾಗಿ ಟ್ಯಾಗ್ ಚಲಿಸಿದಾಗ ಫೇಸ್ ಮತ್ತು ಅಭ್ಯಾಸ ಇವೆರಡೂ ಕೂಡ ಬದಲಾಗುತ್ತದೆ ಮತ್ತು ಇದನ್ನು ವ್ಯಾಪ್ತಿಯ ಉದ್ದೇಶಕ್ಕೆ ಬಳಸಬಹುದು ನೋಡಿ ಇದು ಅಂತಿಮ ಭಾಗ ಇದು ಬಾಪ್ ಟ್ಯಾಗ್ ಆರ್ಎಫ್ಐಡಿ ಟ್ಯಾಗ್ ಅಲ್ಲಿ ಒಳ್ಳೆಯ ಬ್ಯಾಟರೀ ಇದೆ ನೀವು ಸಣ್ಣ ನಾಣ್ಯ ಕೋಶವನ್ನು ಹಾಕಬಹುದು ಆದರೆ ಪ್ರಯೋಗಾಲಯದ ಪ್ರದರ್ಶನವಾಗಿರುವುದರಿಂದ ನಾವು ನಿಜವಾದ ಕ್ಷೇತ್ರವನ್ನು ಕೊಡಲು ಇದಕ್ಕೆ ಈ ಡುರೊಸೆಲ್ ಬ್ಯಾಟರೀ ಯನ್ನು ಸಂಪರ್ಕಿಸಿದ್ದೇವೆ ಇದು ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಆರ್ಎಫ್ಐಡಿ ಚಿಪ್ ಇಲ್ಲಿದೆ ಆಂಟೆನ್ನ ಇಲ್ಲಿದೆ ಇಲ್ಲಿರುವುದು ಆರ್ಎಫ್ಐಡಿ ಆಂಟೆನ್ನವಾಗಿದೆ ಎಲ್ಲರಿಗೂ ಧನ್ಯವಾದಗಳು